ಎಲ್ಲರಿಗೂ ನಮಸ್ಕಾರ ಐ ಐ ಟಿ ಕಾನ್ಪುರದ ಎನ್ಪಿಟಿಇಎಲ್ ಮೂಕ್ ನ ಮೃದು ಕೌಶಲ್ಯಗಳು ಮತ್ತು ವ್ಯಕ್ತಿತ್ವ ಅಭಿವೃದ್ಧಿಪಡಿಸುವ ಕೋರ್ಸ್ ಗೆ ಮತ್ತೆ ಸ್ವಾಗತ ನಾವು ಐದನೇ ವಾರದಲ್ಲಿ ಮಾಡ್ಯೂಲ್ ಎರಡರಲ್ಲಿದ್ದೇವೆ ಮತ್ತು ಇದು ಇಪ್ಪತ್ತಾರನೇ ಉಪನ್ಯಾಸವಾಗಿದೆ ನಾವು ಅರ್ಧದಷ್ಟು ಕೋರ್ಸ್ ಅನ್ನು ದಾಟಿದ್ದೇವೆ ಮತ್ತು ನಾವು ಮುಂದಿನ ಅರ್ಧದ ಎರಡನೇ ಮಾಡ್ಯೂಲ್ನಲ್ಲಿದ್ದೇವೆ ಮತ್ತು ಕೋರ್ಸ್ನ ದ್ವಿತೀಯಾರ್ಧ ತಂತ್ರಜ್ಞಾನ ಮತ್ತು ಸಂವಹನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಸೂಕ್ತವಾದ ಘಟಕವಾಗಿದೆ ಹಿಂದಿನ ಉಪನ್ಯಾಸದಲ್ಲೂ ನಾನು ಅದರೊಂದಿಗೆ ಪ್ರಾರಂಭಿಸಿದೆ ಮತ್ತು ಇದು ನಾನು ವಿಶೇಷವಾಗಿ ಮೊಬೈಲ್ ತಂತ್ರಜ್ಞಾನದ ಬಳಕೆ ಪ್ರಭಾವ ದುರುಪಯೋಗ ಪ್ರಭಾವದ ಮೇಲೆ ಗಮನ ಕೇಂದ್ರೀಕರಿಸಲು ಹೊರಟಿದ್ದೇನೆ ಮತ್ತು ಅದು ನಿಮಗೆ ಒಂದು ರೀತಿಯ ಚಲನಶೀಲ ವ್ಯಕ್ತಿತ್ವವನ್ನು ಹೇಗೆ ನೀಡುತ್ತಿದೆ ಹಿಂದಿನದರಲ್ಲಿ ಏನು ಮಾಡಿದ್ದೇನೆ ಎಂಬುದನ್ನು ತ್ವರಿತವಾಗಿ ಮರುಪಡೆಯೋಣ ಹಿಂದಿನ ಉಪನ್ಯಾಸದಲ್ಲಿ ಅದರ ಪರಿಣಾಮದ ಬಗ್ಗೆ ಹೇಳಲು ಪ್ರಾರಂಭಿಸಿದೆ ಮತ್ತು ಸಾಮಾನ್ಯವಾಗಿ ಸಂವಹನದಲ್ಲಿ ತಂತ್ರಜ್ಞಾನದ ಪ್ರಭಾವದ ಬಗ್ಗೆ ನಾವು ಮಾಹಿತಿ ಯುಗದಲ್ಲಿ ವಾಸಿಸುತ್ತಿದ್ದೇವೆ ಮತ್ತು ನಂತರ ಎಲ್ಲಾ ಹೈಟೆಕ್ ತಂತ್ರಜ್ಞಾನದಿಂದ ನಮಗೆ ಹೆಚ್ಚಿನ ಪ್ರಯೋಜನಗಳಿವೆ ಆದರೆ ಅದೇ ಸಮಯದಲ್ಲಿ ಅದು ನಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರದೆ ಬಿಡುವುದಿಲ್ಲ ಆ ಸಂದರ್ಭದಲ್ಲಿ ನಾನು ನಿಮಗೆ ಡೋನಾ ಹರವೆ ಬಳಸಿದ ಹೊಸ ಪದವನ್ನು ಪರಿಚಯಿಸಿದೆ ನಾವು ಸಿಕ್ಕಿಬಿದ್ದ ರೀತಿಯ ವ್ಯಕ್ತಿತ್ವವನ್ನು ಸೈಬೋರ್ಗ್ಗಳು ಎಂದು ಕರೆಯುತ್ತೇವೆ ಅಂದರೆ ಸೈಬರ್ನೆಟಿಕ್ ಜೀವಿಗಳು ನಾವು ಭಾಗಶಃ ಯಂತ್ರ ಮತ್ತು ಭಾಗಶಃ ಮಾನವರು ಎಂದು ಸೂಚಿಸುತ್ತವೆ ಮತ್ತು ಅಸ್ಪಷ್ಟವಾದ ಇಂಟರ್ಫೇಸ್ನಿಂದಾಗಿ ಈ ಮಾನವ ಗುರುತನ್ನು ಭಾಗಶಃ ಜೈವಿಕ ಮತ್ತು ಯಾಂತ್ರಿಕ ಘಟಕಗಳ ನಡುವೆ ಕಳೆದುಕೊಂಡಿದ್ದೇವೆ ಎರಡರ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ನಮಗೆ ನಿಜವಾಗಿಯೂ ಸಾಧ್ಯವಾಗುತ್ತಿಲ್ಲ ಮಾನವನ ಎಲ್ಲಾ ಮಾಧ್ಯಮ ವಿಸ್ತರಣೆಗಳನ್ನು ನೈಜವೆಂದು ಪರಿಗಣಿಸುವ ಮೂಲಕ ನಾವು ಸೈಬೋರ್ಗ್ಗಳಾಗಿ ಮಾರ್ಪಟ್ಟಿದ್ದೇವೆ ಎಲೆಕ್ಟ್ರಾನಿಕ್ನಂತಹ ಎಲ್ಲಾ ತಾಂತ್ರಿಕ ವಸ್ತುಗಳ ಉದಾಹರಣೆಯನ್ನು ನಾನು ನಿಮಗೆ ನೀಡುತ್ತೇನೆ ನೀವು ಬಳಸುವ ಗ್ಯಾಜೆಟ್ಗಳು ಟ್ಯಾಬ್ಲೆಟ್ ಲ್ಯಾಪ್ಟಾಪ್ ಪ್ರಕಾರ ಕಾರುಗಳು ಅವೆಲ್ಲವೂ ನೀವು ಯಾವ ರೀತಿಯ ವ್ಯಕ್ತಿ ಎಷ್ಟು ಶ್ರೀಮಂತರು ಎಷ್ಟು ಶಕ್ತಿಶಾಲಿ ಎಷ್ಟು ಸರಳ ಎಷ್ಟು ಸಂತೋಷ ಎಷ್ಟು ದುಃಖ ಎಂದು ಹೇಳಲು ಪ್ರಯತ್ನಿಸುತ್ತವೆ ಮತ್ತು ಈ ಸಾಧನಗಳು ನಿಮ್ಮನ್ನು ವ್ಯಾಖ್ಯಾನಿಸಬೇಕು ಎಂದು ನೀವು ನಿಜವಾಗಿಯೂ ಭಾವಿಸುತ್ತೀರಿ ಇದು ಬೇರೆ ರೀತಿಯದ್ದು ನೀವು ಅಭಿವೃದ್ಧಿ ಹೊಂದಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯಾಗಿದ್ದರೆ ಆಂತರಿಕ ಪ್ರೇರಣೆಗಳು ಮತ್ತು ನಿಮ್ಮ ವ್ಯಕ್ತಿತ್ವ ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿರುವವರು ಹೊರಗಿನ ಬಾಹ್ಯ ಬಾಹ್ಯರೇಖೆಗಳು ವಾಸ್ತವವಾಗಿ ನಿಮ್ಮ ಗುರುತಿನ ಮೇಲೆ ಚಿಂತನೆಯ ಮೇಲೂ ಪರಿಣಾಮ ಬೀರುವುದಿಲ್ಲ ನಿಮ್ಮನ್ನು ನಿಜವಾಗಿ ರೂಪಿಸುವವರು ನೀವೇ ವಾಸ್ತವವಾಗಿ ತಂತ್ರಜ್ಞಾನದಿಂದ ಪ್ರಭಾವಿತವಾಗಿರುವ ಮನಸ್ಸು ಮನುಷ್ಯನನ್ನು ಯಂತ್ರದಂತೆ ಪರಿಗಣಿಸಲಾಗುತ್ತದೆ ನಾನು ನಿಮಗೆ ಬೆರಳುಗಳನ್ನು ನಿಜವಾಗಿಯೂ ನೋಯಿಸಿದ ತಂದೆಯ ಕಥೆಯನ್ನು ಹೇಳಿದ್ದೇನೆ ನಂತರ ಮಗನು ತನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದಾನೆಂದು ಅರಿತುಕೊಂಡಾಗ ಅವನು ವಿಷಾದಿಸಿದನು ಮತ್ತು ಕಳೆದುಹೋದ ಬೆರಳುಗಳನ್ನು ಎಂದಿಗೂ ಬದಲಾಯಿಸಲಾಗುವುದಿಲ್ಲ ಆದರೆ ಕಾರಿನ ಮೇಲೆ ಮಗನಿಂದ ಉಂಟಾದ ಗೀರುಗಳನ್ನು ತಕ್ಷಣವೇ ತೆಗೆದುಹಾಕಬಹುದು ಸೈಬರ್ ಬದಲಾವಣೆಯು ನಮ್ಮ ಮೇಲೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪರಿಣಾಮ ಬೀರುತ್ತಿದೆ ಈ ಸನ್ನಿವೇಶದಲ್ಲಿ ಈ ಹಿನ್ನೆಲೆಯಲ್ಲಿ ನಾವು ಮೂರು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ನಿಯಂತ್ರಣ ಲಾಭ ಮತ್ತು ಆಯ್ಕೆ ತಂತ್ರಜ್ಞಾನವನ್ನು ಯಾರು ನಿಯಂತ್ರಿಸುತ್ತಾರೆ ಯಾರು ನೀಡುತ್ತಿದ್ದಾರೆ ಎಂಬಂತಹ ಸ್ವಯಂ ಶೋಧಕ ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳಬೇಕು ನಮ್ಮನ್ನು ತಂತ್ರಜ್ಞಾನದತ್ತ ಕೊಂಡೊಯ್ಯುತ್ತಿರುವ ತಂತ್ರಜ್ಞಾನದ ದಿಕ್ಕನ್ನು ನಾವು ನಿಜವಾಗಿಯೂ ನಿಯಂತ್ರಿಸುತ್ತಿದ್ದೇವೆಯೇ ನಾವು ಬಳಸುವ ತಾಂತ್ರಿಕ ಗ್ಯಾಜೆಟ್ಗಳು ಅಥವಾ ಅವುಗಳನ್ನು ಬಳಸಿಕೊಂಡು ಯಾರಾದರೂ ನಮ್ಮನ್ನು ನಿಯಂತ್ರಿಸುತ್ತಿದ್ದಾರೆ ಯಾರಿಗೆ ಅದರಿಂದ ಪ್ರಯೋಜನಗಳು ನಾವು ನಿಜವಾಗಿಯೂ ಪ್ರಯೋಜನ ಪಡೆಯುತ್ತೇವೆಯೇ ಅಥವಾ ಬೇರೆಯವರು ಪ್ರಯೋಜನ ಪಡೆಯುತ್ತಾರೆಯೇ ಕೆಲವು ತಾಂತ್ರಿಕ ಸಾಧನಗಳನ್ನು ಖರೀದಿಸಲು ಆಯ್ಕೆ ಹೊಂದಿದ್ದೇವೆಯೇ ಅಥವಾ ಯಾರಾದರೂ ನಮಗಾಗಿ ಇವುಗಳನ್ನು ಆಯ್ಕೆ ಮಾಡುತ್ತಾರೆಯೇ ಈಗ ಇದರಲ್ಲಿ ನಾವು ಮೊಬೈಲ್ ಸೆಲ್ ಫೋನ್ ತಂತ್ರಜ್ಞಾನದ ಪ್ರಭಾವ ಮತ್ತು ಅದು ಹೇಗೆ ಎಂಬುದರ ಬಗ್ಗೆ ಗಮನ ಹರಿಸೋಣ ವಾಸ್ತವವಾಗಿ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸುತ್ತಿದೆ ಅಥವಾ ಅದು ಹೇಗೆ ಬದಲಾಗುತ್ತಿದೆ ಮೊದಲನೆಯದಾಗಿ ನೀವು ಮೊಬೈಲ್ ಫೋನ್ಗಳನ್ನು ನೋಡಿದರೆ ಸ್ಥಿರತೆಯ ವಿರುದ್ಧ ಚಲನಶೀಲತೆಯನ್ನು ನೀಡುವುದು ಇದರ ಉದ್ದೇಶವಾಗಿದೆ ಲ್ಯಾಂಡ್ ಫೋನ್ ವಾಸ್ತವವಾಗಿ ಲ್ಯಾಂಡ್ ಸಂಪರ್ಕಿತ ಫೋನ್ ಆಗಿದ್ದರೆ ಈ ಸೆಲ್ ಫೋನ್ ರೇಡಿಯೊವನ್ನು ಬಳಸುತ್ತದೆ ಸಂಕೇತಗಳನ್ನು ಕಳುಹಿಸಲು ರೇಡಿಯೋ ತರಂಗಗಳನ್ನು ಬಳಸುತ್ತದೆ ನೀವು ಅದನ್ನು ಚಲಿಸುವಂತೆ ಮಾಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಮನೆಯಲ್ಲಿ ಅಂಟಿಕೊಳ್ಳುವ ಬದಲು ನೀವು ಎಲ್ಲಿಯಾದರೂ ಇರಬಹುದು ದೂರದ ಸ್ಥಳದಿಂದಲೂ ಯಾರೊಂದಿಗಾದರೂ ಮಾತನಾಡಬಹುದು ಮತ್ತು ಸಮಯವನ್ನು ಉಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಲ್ಲೋ ಹೊರಗೆ ಮತ್ತು ಸರತಿಯಲ್ಲಿ ನಿಂತುಕೊಂಡು ನೀವು ತಕ್ಷಣ ಯಾರಿಗಾದರೂ ಕರೆ ಮಾಡಬಹುದು ತುರ್ತು ಪರಿಸ್ಥಿತಿಯಲ್ಲಿ ಸಹಾಯ ಮಾಡುವುದು ಇನ್ನೊಂದು ಉದ್ದೇಶವಾಗಿದೆ ನೀವು ಯಾರನ್ನಾದರೂ ಕರೆಯಬೇಕು ಆವಾಗ ಅದನ್ನು ಬಳಸಿ ಇತರ ಆಸಕ್ತಿದಾಯಕ ಅಂಶವೆಂದರೆ ನೀವು ಜನರೊಂದಿಗೆ ತಕ್ಷಣವೇ ಸಂಪರ್ಕ ಸಾಧಿಸಬಹುದು ನೀವು ತಕ್ಷಣ ಅದನ್ನು ನಿಮ್ಮ ಜೇಬಿನಿಂದ ತೆಗೆದುಕೊಂಡು ಯಾರಿಗಾದರೂ ಕರೆ ಮಾಡಬಹುದು ಒಟ್ಟಾರೆಯಾಗಿ ಇದನ್ನು ಮಾನವ ಸಂಪರ್ಕವನ್ನು ಹಾಗೇ ಇಡಲು ಕಂಡುಹಿಡಿಯಲಾಗಿದೆ ಆದರೆ ನಾವು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಈ ಮೊಬೈಲ್ ಫೋನ್ ನಿಜವಾಗಿಯೂ ಈ ಉದ್ದೇಶವನ್ನು ಪೂರೈಸುತ್ತಿದೆಯೇ ಸೆಲ್ ಫೋನ್ಗಳು ವಾಸ್ತವವಾಗಿ ಅವುಗಳ ಮೂಲದಿಂದ ದೂರ ಹೋಗಿವೆ ಈ ದಿನಗಳಲ್ಲಿ ನಮ್ಮ ಬಳಿ ಇರುವ ಸ್ಮಾರ್ಟ್ ಫೋನ್ಗಳೊಂದಿಗೆ ಇಮೇಲ್ ಅನ್ನು ಪರಿಶೀಲಿಸಬಹುದು ಆಟಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಚಾಟ್ ಹಾಡುಗಳನ್ನು ಚಲನಚಿತ್ರಗಳನ್ನು ಮತ್ತು ಪಠ್ಯ ಸಂದೇಶಗಳನ್ನು ಕಳುಹಿಸಿ ಮತ್ತು ಪಡೆಯಬಹುದು ಸ್ಮಾರ್ಟ್ ತಂತ್ರಜ್ಞಾನದಲ್ಲಿ ಊಹಿಸಲಾಗದ ಪ್ರಗತಿಯ ಬಗ್ಗೆ ನಾವು ಯೋಚಿಸಲೂ ಸಾಧ್ಯವಾಗದ ಅನೇಕ ಅಪ್ಲಿಕೇಶನ್ಗಳು ಬಂದಿವೆ ಈಗ ಧ್ವನಿಯ ಮೂಲಕ ಸಂವಹನವನ್ನು ಸುಗಮಗೊಳಿಸುವ ಮೂಲ ಉದ್ದೇಶ ಮರೆತುಹೋಗಿದೆ ಆದ್ದರಿಂದ ಇದು ಮಾನವೀಯತೆಯ ಅಳಿವನ್ನು ಉಂಟುಮಾಡುತ್ತದೆ ಹೌದು ಮತ್ತು ಅದು ಹೇಗೆ ನಡೆಯುತ್ತಿದೆ ಎಂಬುದನ್ನು ನೋಡೋಣ ಮೊದಲು ನಿಮ್ಮನ್ನು ಒಂದು ರೀತಿಯ ಸರಳ ಪರೀಕ್ಷೆಗೆ ಒಳಪಡಿಸೋಣ ಮತ್ತು ನಂತರ ನೀವು ಈ ಪ್ರಶ್ನೆಗಳನ್ನು ನೀವೇ ಕೇಳಿಕೊಳ್ಳಿ ಮತ್ತು ನಂತರ ಉತ್ತರಿಸಲು ಪ್ರಯತ್ನಿಸಿ ಉತ್ತರವು ವಾಸ್ತವವಾಗಿ ಆವರ್ತನದ ವಿಷಯದಲ್ಲಿ ಮತ್ತು ನಂತರ ನೀವು ಎಷ್ಟು ಹೌದು ಎಂದು ಹೇಳುತ್ತೀರಿ ಅಥವಾ ಎಷ್ಟು ಬಲವಾಗಿ ಹೇಳುತ್ತೀರಿ ನೀವು ಇಲ್ಲ ಎಂದು ಹೇಳುತ್ತೀರಿ ನೀವು ಎಷ್ಟು ಬಲವಾಗಿ ಒಪ್ಪುತ್ತೀರಿ ಈ ಫೋನ್ಗಳನ್ನು ನೀವು ಎಷ್ಟು ಬಲವಾಗಿ ಒಪ್ಪುವುದಿಲ್ಲ ಈಗ ನೀವು ಮೋಬರ್ಚ್ಗಳಾಗಿದ್ದೀರಾ ಎಂದು ಪರೀಕ್ಷೆಯು ನಿಮಗೆ ತಿಳಿಸುತ್ತದೆ ಸೈಬೋರ್ಗ್ಗಳ ವಿಷಯದಲ್ಲಿ ಡೊನ್ನಾ ಹರವೇ ಬಳಸುವ ಪದ ಇದಾಗಿದೆ ನೀವು ಸೈಬರ್ನೆಟಿಕ್ನಂತೆಯೇ ಚಲಿಸುವ ಜೀವಿಗಳಾಗಿದ್ದೀರಿ ಈಗ ಇವು ಕೆಲವು ಪ್ರಶ್ನೆಗಳಾಗಿವೆ ಮತ್ತು ಇದಕ್ಕೆ ಪ್ರಾಮಾಣಿಕವಾಗಿ ಉತ್ತರಿಸಿ ನೀವು ಮೊಬೈಲ್ನೊಂದಿಗೆ ಮಲಗುತ್ತೀರಾ ಮತ್ತು ಎಚ್ಚರಗೊಳ್ಳುತ್ತೀರಾ ಇದರರ್ಥ ನಿದ್ದೆ ಮಾಡುವಾಗ ನೀವು ಹಾಡುಗಳನ್ನು ಕೇಳುತ್ತೀರಿ ಮಲಗುವ ಮೊದಲು ಚಲನಚಿತ್ರ ನೋಡುವುದು ನೀವು ಮಲಗುವ ಮೊದಲು ನಿಮಗೆ ಈ ಮೊಬೈಲ್ ಅಗತ್ಯವಿದೆ ತದನಂತರ ಅದು ನಿಮ್ಮನ್ನು ಎಚ್ಚರಗೊಳಿಸುವ ಮೊಬೈಲ್ ಆಗಿದೆ ನಂತರ ನೀವು ಎದ್ದ ತಕ್ಷಣ ಮೊದಲು ನಿಮ್ಮ ಮೊಬೈಲ್ ಅನ್ನು ನೋಡಲು ಬಯಸುತ್ತೀರಿ ಅದು ನೀವು ನೋಡುವ ಕೊನೆಯದು ಮತ್ತು ಬೆಳಿಗ್ಗೆ ನೀವು ನೋಡುವ ಮೊದಲನೆಯದು ನೀವು ಸದಾ ನಿಮ್ಮೊಂದಿಗೆ ಮೊಬೈಲ್ ಕೊಂಡೊಯ್ಯುತ್ತೀರಾ ಮೊಬೈಲ್ನಿಂದ ನಿಮ್ಮನ್ನು ಮುಕ್ತಗೊಳಿಸುವ ಸಮಯವಿದೆಯೇ ಉದಾಹರಣೆಗೆ ನಡೆಯುವಾಗ ಕೆಲವು ಜನರು ಮೊಬೈಲ್ ಅನ್ನು ಬಿಟ್ಟುಬಿಡುತ್ತಾರೆ ಕೆಲವರು ದೇವಾಲಯಕ್ಕೆ ಅಥವಾ ಚರ್ಚ್ಗೆ ಅಥವಾ ಧ್ಯಾನಕ್ಕಾಗಿ ಹೋದಾಗ ಆಟ ಆಡುವಾಗ ಮೊಬೈಲ್ಗಳನ್ನು ಮನೆಯಲ್ಲಿ ಬಿಟ್ಟು ಹೋಗುತ್ತಾರೆ ನೀವು ಮೊಬೈಲ್ ಅನ್ನು ಮನೆಯಲ್ಲಿಯೇ ಬಿಟ್ಟು ನಿಮ್ಮ ಸ್ವಂತ ವ್ಯಕ್ತಿತ್ವಕ್ಕಾಗಿ ಮಾನಸಿಕ ಆರೋಗ್ಯಕ್ಕಾಗಿ ಸಂಪೂರ್ಣವಾಗಿ ಗಮನ ಹರಿಸಲು ಸಮಯ ಇದೆಯೇ ನೀವು ಸ್ವಲ್ಪ ಬಿಡುವಿನ ಸಮಯವನ್ನು ನಿಮಗಾಗಿ ನೀಡುತ್ತೀರಾ ಗಡಿಯಾರ ಧರಿಸುವುದನ್ನು ನಿಲ್ಲಿಸಿದ್ದೀರಾ ಇದು ನೀವು ಕೇಳಬೇಕಾದ ಮತ್ತೊಂದು ಪ್ರಶ್ನೆಯಾಗಿದೆ ಅನೇಕ ಜನರು ಈ ಅಭ್ಯಾಸವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ವಾಸ್ತವವಾಗಿಗಡಿಯಾರ ಸಂಪೂರ್ಣವಾಗಿ ಅನಗತ್ಯವಾಗಿದೆ ಎಂದು ಅವರು ಭಾವಿಸುತ್ತಾರೆ ಸಮಯವನ್ನು ಪರಿಶೀಲಿಸಲು ನೀವು ಮೊಬೈಲ್ ಫೋನ್ ಅನ್ನು ಮಾತ್ರ ಬಳಸುತ್ತೀರಿ ನೀವು ಮ್ಯೂಸಿಕ್ ಪ್ಲೇಯರ್ನಿಂದ ಸಂಗೀತ ಕೇಳುವುದನ್ನು ನಿಲ್ಲಿಸಿದ್ದೀರಾ ವಿವಿಧ ರೀತಿಯ ಕ್ಯಾಸೆಟ್ ಪ್ಲೇಯರ್ಗಳನ್ನು ಹೊಂದಿದ್ದ ಸಮಯ ನಂತರ ಡಿವಿಡಿ ಸಿಡಿ ಮತ್ತು ಎಲ್ಲಾ ರೀತಿಯ ಪ್ಲೇಯರ್ಗಳಂತೆ ಸೌಂಡ್ ಸ್ಪೀಕರ್ಗಳು ಮತ್ತು ಅದೆಲ್ಲವೂ ಇದ್ದವು ಈಗ ನೀವು ಅದನ್ನು ಬಳಸುತ್ತಿದ್ದೀರಾ ನಿಮ್ಮ ಮೊಬೈಲ್ ಮೂಲಕ ಮಾತ್ರ ಸಂಗೀತ ಕೇಳುತ್ತೀರಾ ನೀವು ದೂರದರ್ಶನದಲ್ಲಿ ಸುದ್ದಿ ನೋಡುವುದನ್ನು ನಿಲ್ಲಿಸಿದ್ದೀರಾ ದೂರದರ್ಶನದಲ್ಲಿ ಸುದ್ದಿಗಳನ್ನು ಪರಿಶೀಲಿಸಲು ಅಪ್ಲಿಕೇಶನ್ಗಳನ್ನು ಮಾತ್ರ ಬಳಸುತ್ತೀರಿ ನಂತರ ಕ್ಯಾಲ್ಕುಲೇಟರ್ ಬಳಸುವುದನ್ನು ನಿಲ್ಲಿಸಿದ್ದೀರಿ ನೀವು ಗಣಕಯಂತ್ರವನ್ನು ಖರೀದಿಸಿದ್ದೀರಿ ಏಕೆಂದರೆ ನೀವು ಮೊಬೈಲ್ನಿಂದ ಅಪ್ಲಿಕೇಶನ್ ಅನ್ನು ಪರಿಶೀಲಿಸಲು ಇದನ್ನು ಬಳಸಬಹುದು ಎಂದು ನಿಮಗೆ ತಿಳಿದಿದೆ ನೀವು ವಿಳಾಸ ಪುಸ್ತಕ ಅಥವಾ ದೂರವಾಣಿ ಪುಸ್ತಕ ಬಳಸುವುದನ್ನು ನಿಲ್ಲಿಸಿದ್ದೀರಾ ನೀವು ಕೆಲವು ಪ್ರಮುಖ ಸಂಖ್ಯೆಗಳನ್ನು ಬರೆಯುವುದನ್ನು ಸಹ ನಿಲ್ಲಿಸಿದ್ದೀರಾ ಏಕೆಂದರೆ ನಿಮಗೆ ಖಚಿತವಾಗಿದೆ ಅವುಗಳನ್ನು ಮೊಬೈಲ್ ಫೋನ್ನಲ್ಲಿ ಸಂಗ್ರಹಿಸಬಹುದು ಎಂದು ಅದನ್ನು ಅಂತರ್ಜಾಲದಲ್ಲೂ ಹಾಕಬಹುದು ನೀವು ಅವರನ್ನು ಕಳೆದುಕೊಳ್ಳುತ್ತೀರಿ ಎಂದು ನಿಮಗೆ ಎಂದಿಗೂ ಅನಿಸುವುದಿಲ್ಲ ನಾವು 40 50 ದೂರವಾಣಿ ಸಂಖ್ಯೆಗಳನ್ನು ನೆನಪಿಟ್ಟುಕೊಳ್ಳುತ್ತಿದ್ದ ಸಮಯವನ್ನು ನೆನಪಿಸಿಕೊಳ್ಳಿ ನಂತರ ಅದು 30 20 ಆಯಿತು ತದನಂತರ ಕನಿಷ್ಠ 10 ಪ್ರಮುಖ ದೂರವಾಣಿ ಸಂಖ್ಯೆಗಳಾದರೂ ನೆನಪಿದಿಯೇ ಕನಿಷ್ಠ ನಿಮ್ಮ ಹತ್ತಿರದ ಕುಟುಂಬದ ಸದಸ್ಯರು ನಿಮ್ಮ ಬಾಸ್ ಮತ್ತು ಪ್ರಮುಖ ತುರ್ತು ಮೊಬೈಲ್ ಸಂಖ್ಯೆಗಳು ನಿಮ್ಮ ವೈದ್ಯರ ಮೊಬೈಲ್ ಸಂಖ್ಯೆ ನಿಮಗೆ ನೆನಪಿದೆಯೇ ನಿಮ್ಮ ಸ್ವಂತ ಮೊಬೈಲ್ ಸಂಖ್ಯೆ ನೆನಪಿದೆಯೇ ನೀವು ನೆನಪಿನಲ್ಲಿಟ್ಟುಕೊಳ್ಳದ ಕೆಲವು ಪ್ರಮುಖ ಸಂಖ್ಯೆಗಳನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳ ಬೇಕಾಗಬಹುದು ನೀವು ಅದನ್ನು ಸಂಗ್ರಹಿಸುತ್ತೀರಿ ಎಂದು ನಿಮಗೆ ತಿಳಿದಿರುವ ಕಾರಣ ಅವುಗಳನ್ನು ನೆನಪಿಟ್ಟುಕೊಳ್ಳಲು ಸಹ ಹಿಂಜರಿಯುತ್ತೀರಿ ಇನ್ನೊಂದು ಕುತೂಹಲಕಾರಿ ಪ್ರಶ್ನೆಯೆಂದರೆ ನೀವು ಚಿತ್ರಗಳನ್ನು ತೆಗೆದುಕೊಳ್ಳಲು ಮೊಬೈಲ್ ಅನ್ನು ಬಳಸುವುದರಿಂದಾಗಿ ನೀವು ನಿಮ್ಮ ಕ್ಯಾಮೆರಾವನ್ನು ಬಳಸುವುದನ್ನು ನಿಲ್ಲಿಸಿದ್ದೀರಾ ಈಗ ನೀವು ಇದನ್ನು ಹೆಚ್ಚಿನ ಆವರ್ತನದೊಂದಿಗೆ ಮಾಡುತ್ತಿದ್ದೀರಿ ಎಂದು ಹೇಳುತ್ತಲೇ ಇದ್ದರೆ ಮತ್ತು ನಂತರ ನೀವು ಇಲ್ಲ ಇಲ್ಲ ಇಲ್ಲ ಎಂದು ಹೇಳುವ ಬದಲು ಈ ಎಲ್ಲಾ ಪ್ರಶ್ನೆಗಳನ್ನು ಒಪ್ಪಿಕೊಳ್ಳಿ ನೀವು ಈಗಾಗಲೇ ಈ ಚಲನಶೀಲ ಜೀವಿಗಳಾದ ಮೊಬಾರ್ಚ್ಗಳಾಗಿದ್ದೀರಿ ಮೊಬೈಲ್ ನಿಮ್ಮ ಅವಿಭಾಜ್ಯ ಅಂಗವಾಗಿದೆ ಈಗ ಮುಂದಿನ ಪ್ರಮುಖ ವಿಷಯವೆಂದರೆ ನೀವು ವ್ಯಸನಿಯಾಗಿದ್ದೀರಾ ಇದು ಅತ್ಯಂತ ಅನಿವಾರ್ಯ ಕೆಲವು ಜನರು ಇನ್ನೂ ವ್ಯಸನಿಯಾಗಿಲ್ಲ ಮುಂದಿನ ಹಂತವೆಂದರೆ ಅದು ಕೆಟ್ಟ ಅಭ್ಯಾಸವಾಗಿದೆ ನಾವು ಇನ್ನೂ ಕೆಲವು ಪ್ರಶ್ನೆಗಳನ್ನು ಕೇಳೋಣ ಮತ್ತು ನಂತರ ನೀವು ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸುತ್ತೀರಿ ನೀವು ವ್ಯಸನಿಯಾಗಿದ್ದೀರೋ ಇಲ್ಲವೋ ಎಂಬುದನ್ನು ನಿರ್ಧರಿಸಿ ಈಗ ಇದೇ ರೀತಿಯ ಪ್ರಶ್ನೆಗಳು ಆದರೆ ವಿಭಿನ್ನ ತೀವ್ರತೆಯೊಂದಿಗೆ ಮಲಗುವ ಮೊದಲು ನಿಮ್ಮ ದಿಂಬಿನ ಬಳಿ ಮೊಬೈಲ್ ಅನ್ನು ಇಡದಿದ್ದರೆ ಅಸುರಕ್ಷಿತತೆಯನ್ನು ಅನುಭವಿಸುತ್ತೀರಾ ಅಥವಾ ನಿಮ್ಮ ಜೇಬಿನಲ್ಲಿ ಇಡಬೇಕೇ ನಿಮ್ಮ ಪಕ್ಕದಲ್ಲಿ ಇಲ್ಲದಿದ್ದರೆ ನಿಮಗೆ ನಿದ್ದೆ ಬರುವುದಿಲ್ಲವೇ ನೀವು ಸಂದೇಶಗಳನ್ನು ಪರಿಶೀಲಿಸದಿದ್ದರೆ ನಿಮಗೆ ಒಂದು ರೀತಿಯ ಆತಂಕವಾಗುತ್ತದೆ ನೀವು ನಿದ್ದೆ ಮಾಡುವಾಗ ಸಹ ನೀವು ಎದ್ದು ಈ ಸಂದೇಶಗಳು ಕರೆಗಳು ಇದೆಯೇ ಎಂದು ಪರಿಶೀಲನೆ ಮಾಡುವುದು ಮುಂದೆ ಮೊಬೈಲ್ನಲ್ಲಿನ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿಯಿಂದಾಗಿ ನೀವು ನಿಮ್ಮ ನಿದ್ರೆಯ ದಿನಚರಿಯನ್ನು ತ್ಯಜಿಸುತ್ತೀರಾ ನೀವು 10 ರಿಂದ 7 ರವರೆಗೆ ಮಲಗುತ್ತೀರಿ ಎಂದು ಹೇಳೋಣ ಆದರೆ ನಿಮ್ಮ ಸ್ನೇಹಿತ ನಿಮಗೆ 10 30 ಗೆ ಕರೆ ಮಾಡುತ್ತಿರುವುದರಿಂದ ಆದ್ದರಿಂದ ನೀವು ನಿಮ್ಮ ನಿದ್ರೆಯನ್ನು ಸರಿಹೊಂದಿಸಿದ್ದೀರಿ ಮತ್ತು ನಂತರ ನೀವು ಆಟವೊಂದಕ್ಕೆ ಸೇರಬೇಕೆಂದು ಸ್ನೇಹಿತರು ಬಯಸಿದ್ದರು ನೀವು ಆಡುತ್ತಿದ್ದೀರಿ ಅಥವಾ ನೀವು ಚಾಟ್ನಲ್ಲಿದ್ದೀರಿ ಆಟಗಳನ್ನು ಆಡುತ್ತಾ ದೀರ್ಘ ಚಾಟ್ ಮಾಡುತ್ತಾ ಅಥವಾ ನೀವು ಫೇಸ್ಬುಕ್ಗೆ ಹೋಗಲು ಪ್ರಾರಂಭಿಸಿದ್ದೀರಿ ವಾಟ್ಸ್ಆ್ಯಪ್ ನಿಂದ ಮಾಹಿತಿ ಹಂಚಿಕೊಳ್ಳಲು ಪ್ರಾರಂಭಿಸಿದ್ದೀರಿ ಮತ್ತು ಜನರೊಂದಿಗೆ ಚಾಟ್ ಮಾಡುವುದನ್ನು ಆನಂದಿಸುತ್ತೀರಿ ಇದು 10 30 ನಲ್ಲಿ ಪ್ರಾರಂಭವಾಯಿತು ಮತ್ತು ನಂತರ ಇದ್ದಕ್ಕಿದ್ದಂತೆ ಅದು 12 30 3 30 ಗೆ ಏರಿದೆ ಎಂದು ನೀವು ಅರಿತುಕೊಳ್ಳುತ್ತೀರಿ ಈಗ ನೀವು ಮುಖ್ಯವಾಗಿ ನಿಮ್ಮ ನಿದ್ರೆಯ ದಿನಚರಿಯನ್ನು ಕಳೆದುಕೊಳ್ಳುತ್ತಿದ್ದೀರಾ ನಿಮ್ಮ ಮೊಬೈಲ್ ಇಲ್ಲದೆ ಮತ್ತು ಕಾಲ್ಪನಿಕ ಪರಿಸ್ಥಿತಿಯಲ್ಲಿ ನೀವು ಎಷ್ಟು ಕಾಲ ಬದುಕಬಹುದು ಯಾರಾದರೂ ನಿಮಗೆ ಮೊಬೈಲ್ ಇಲ್ಲದೆ ಬದುಕಲು 1 ಕೋಟಿ ರೂಪಾಯಿ ನೀಡಿದರೆ ನೀವು ಮೊಬೈಲ್ ಇಲ್ಲದೆ ಎಷ್ಟು ಕಾಲ ಬದುಕಬಹುದು ಇಂದು ಯಾರಾದರೂ ನಿಮಗೆ 1 ಕೋಟಿ ರೂಪಾಯಿ ನೀಡಿದರೆ ನೀವು ಅದನ್ನು ಶಾಶ್ವತವಾಗಿ ಬಿಟ್ಟುಕೊಡಬಹುದೇ ಅಥವಾ 10 ವರ್ಷಗಳ ಕಾಲ ನಿಮ್ಮನ್ನು ನೀವು ನಿರ್ಬಂಧಿಸಿಕೊಳ್ಳಬಹುದು ಎಂದು ಹೇಳಬಹುದೇ 1 ವರ್ಷಕ್ಕೆ ಕೆಲವು ತಿಂಗಳುಗಳಿಗೆ 15 10 3 ದಿನಗಳ ಕಾಲ 1 ದಿನ ಅಥವಾ ಇದು ಕೆಲವು ಗಂಟೆಗಳ ಕಾಲ ಅಥವಾ ಕೆಲವು ನಿಮಿಷಗಳ ಕಾಲ ಮಾತ್ರವೇ ಅಥವಾ ನೀವು ಜೋರಾಗಿ ಹೇಳಲಿದ್ದೀರಿ ನಿಮ್ಮ ಮೊಬೈಲ್ ಇಲ್ಲದೆ ನೀವು ಒಂದು ನಿಮಿಷವೂ ಬದುಕಲು ಸಾಧ್ಯವಿಲ್ಲ ನೀವು ಇದನ್ನು ಹೇಳಲು ಹೊರಟಿದ್ದರೆ ನೀವು ಈಗಾಗಲೇ ಈ ನೋಮೋಫೋಬಿಯಾದಿಂದ ಬಳಲುತ್ತಿದ್ದೀರಿ ಭಯ ನೋಮೋಫೋಬಿಯಾ ಎಂದರೆ ಭಯ ನೋಮೋ ಎಂದರೆ ಮೊಬೈಲ್ ಫೋನ್ ಫೋಬಿಯಾ ಇಲ್ಲದಿರುವುದು ಆದ್ದರಿಂದ ನೀವು 1 ನಿಮಿಷ ಕಳೆದರೂ ನಿಮಗೆ ಸಾಧ್ಯವಾಗುವುದಿಲ್ಲ ಎಂಬ ಭಯದಿಂದ ನೀವು ಬಳಲುತ್ತಿದ್ದೀರಿ ನಿಮ್ಮಲ್ಲಿ ಈಗಾಗಲೇ ಒಂದು ಅಂತರ್ಗತ ಭಯವಿದೆ ಅದು ಕೇವಲ ಒಂದು ಅವಿಭಾಜ್ಯ ಅಂಗವಾಗುತ್ತದೆ ಮತ್ತು ನಂತರ ನೀವು ಅದಕ್ಕೆ ಬಂಧಿಸಲ್ಪಟ್ಟಿರುವಂತೆ ಅದು ತುಂಬಾ ಕಷ್ಟವಾಗುತ್ತದೆ ನಾನು ಅಂತರ್ಜಾಲದಿಂದ ಪಡೆದ ಆಸಕ್ತಿದಾಯಕ ತಮಾಷೆಯ ಉಲ್ಲೇಖವನ್ನು ನೋಡಿ ಜನರು ತಮ್ಮ ಫೋನ್ಗಳ ಕೈದಿಗಳಾಗಿದ್ದಾರೆ ಅದಕ್ಕಾಗಿಯೇ ಸೆಲ್ ಫೋನ್ಗಳು ಎಂದು ಕರೆಯಲಾಗುತ್ತದೆ ಸೆಲ್ ಎಂಬ ಪದ ಜೈಲು ಎಂದರ್ಥ ಅದೇ ಸಮಯದಲ್ಲಿ ಸೆಲ್ಯುಲಾರ್ ಫೋನ್ ಸಹ ಸೆಲ್ ಅನ್ನು ಸೂಚಿಸುತ್ತದೆ ವ್ಯಸನದ ಹಂತದಲ್ಲಿ ಕೆಲವು ಅಪ್ಲಿಕೇಶನ್ಗಳು ಇದ್ದಕ್ಕಿದ್ದಂತೆ ಕೆಲಸ ಮಾಡದಿದ್ದಾಗ ನೀವು ಗಾಬರಿಯಾಗುತ್ತೀರಾ ಅದು ನಿಮ್ಮ ಮನಸ್ಸನ್ನು ಕಳೆದುಕೊಳ್ಳುವ ಬಗ್ಗೆ ನಿಮಗೆ ದುಃಸ್ವಪ್ನಗಳು ಬರುತ್ತವೆಯೇ ಇದ್ದಕ್ಕಿದ್ದಂತೆ ನೀವು ನಿದ್ದೆ ಮಾಡುವಾಗ ತಡರಾತ್ರಿ ಏಳುತ್ತೀರಿ ಮತ್ತು ಕನಸಿನಲ್ಲಿ ನಿಮಗೆ ಒಂದು ಭಾವನೆ ಬರುತ್ತದೆ ಯಾರಾದರೂ ನಿಮ್ಮ ಫೋನ್ ಅನ್ನು ಕದ್ದಿದ್ದಾರೆ ಅಥವಾ ನೀವು ನಿಮ್ಮ ಫೋನ್ ಅನ್ನು ಕಳೆದುಕೊಂಡಿದ್ದೀರಿ ಅಥವಾ ಬ್ಯಾಟರಿ ಶೀಘ್ರದಲ್ಲೇ ಕಡಿಮೆಯಾಗುತ್ತದೆ ಈ ಕಾರಣದಿಂದಾಗಿ ಪ್ರಮುಖ ಕರೆಗಳನ್ನು ಮಾಡಲು ಆಗುವುದಿಲ್ಲ ಎಂದು ನೀವು ಹೆದರುತ್ತೀರಿ ನೀವು ಹೆಚ್ಚುವರಿ ಮೊಬೈಲ್ ಅನ್ನು ಇಟ್ಟುಕೊಳ್ಳುತ್ತೀರಾ ನೀವು ನಿಮ್ಮೊಂದಿಗೆ ಎರಡು ಮೂರು ಫೋನ್ಗಳನ್ನು ಇಟ್ಟುಕೊಳ್ಳುತ್ತೀರಿ ಸಂದೇಶ ಕಳುಹಿಸುವಿಕೆ ಮತ್ತು ಅತಿಯಾದ ಬಳಕೆಯಿಂದ ನಿಮಗೆ ಕಣ್ಣಿನ ಒತ್ತಡ ಮತ್ತು ಕುತ್ತಿಗೆ ಸಮಸ್ಯೆಗಳು ಉಂಟಾಗುತ್ತವೆಯೇ ನಿಮ್ಮ ಕಣ್ಣುಗಳು ಆಯಾಸಗೊಳ್ಳುತ್ತಿವೆ ಮತ್ತು ನೀವು ಚಲನಚಿತ್ರವನ್ನು ನೋಡುವುದನ್ನು ನಿಲ್ಲಿಸಬೇಕು ಎಂದು ನಿಮಗೆ ತಿಳಿದಿದೆ ಅದರ ಮೇಲೆ ನಿರಂತರವಾಗಿ ಸಂದೇಶ ಕಳುಹಿಸಲಾಗುತ್ತಿದೆ ಆದರೆ ನೀವು ಅದನ್ನು ಮುಂದುವರಿಸುತ್ತೀರಿ ಏಕೆಂದರೆ ನೀವು ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ನಿಮಗೆ ಕುತ್ತಿಗೆಯ ಸಮಸ್ಯೆಗಳಿವೆ ಅದನ್ನು ಟೆಕ್ಸ್ಟ್ ನೆಕ್ ಎಂದು ಕರೆಯುತ್ತಾರೆ ಏಕೆಂದರೆ ನಿರಂತರವಾಗಿ ಸಂದೇಶಗಳನ್ನು ಕಳುಹಿಸುತ್ತಾರೆ ನೀವು ಕೆಳಗೆ ನೋಡುತ್ತಿದ್ದೀರಿ ಮತ್ತು ಸಂದೇಶ ಕಳುಹಿಸುತ್ತಿದ್ದೀರಿ ಮತ್ತು ಅದು ನಿಮಗೆ ಸಮಸ್ಯೆಯನ್ನು ಉಂಟುಮಾಡುತ್ತಿದೆ ಅದರ ಕಾರಣದಿಂದಾಗಿ ನೀವು ಈ ಕಣ್ಣಿನ ಒತ್ತಡವನ್ನು ಪಡೆಯುತ್ತಿದ್ದೀರಿ ಆದರೆ ನೀವು ಅದನ್ನು ಮುಂದುವರಿಸುತ್ತೀರಿ ನೀವು ಎಂದಾದರೂ ಮೊಬೈಲ್ ಬಳಕೆಯಿಂದಾಗಿ ಸಣ್ಣ ಅಥವಾ ದೊಡ್ಡ ಅಪಘಾತಗಳನ್ನು ಮಾಡಿದ್ದೀರಾ ಕೆಲವು ನಿಮಿಷಗಳ ಕಾಲ ನೀವು ಕರೆಗೆ ಹಾಜರಾಗುವ ಮೊಬೈಲ್ನಲ್ಲಿದ್ದೀರಿ ಮತ್ತು ಕೆಲವೇ ಸೆಕೆಂಡುಗಳಲ್ಲಿ ರಸ್ತೆ ದಾಟುತ್ತಿರುವ ವ್ಯಕ್ತಿಯನ್ನು ನೀವು ನೋಡಲಿಲ್ಲ ನಿಯಂತ್ರಣವನ್ನು ಕಳೆದುಕೊಂಡಿದ್ದೀರಿ ಮತ್ತು ನಂತರ ನೀವು ವ್ಯಕ್ತಿಗೆ ಡ್ಯಾಶ್ ಮಾಡುತ್ತೀರಿ ಬೈಕ್ ಓಡಿಸುವಾಗ ಫೋನಿನಲ್ಲಿ ಮಾತನಾಡುತ್ತೀರಾ ಮಾತನಾಡುತ್ತಾ ವಾಹನ ಚಲಾಯಿಸುತ್ತೀರಾ ನೀವು ಪ್ರಮುಖ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳುತ್ತೀರಾ ಸಮಯ ಕಳೆದುಹೋಗುತ್ತಿದೆ ಎಂದು ಎಂದಿಗೂ ತಿಳಿದುಕೊಳ್ಳಬೇಡಿ ನೀವು ನಿಮ್ಮ ತರಗತಿಯನ್ನು ತಪ್ಪಿಸಿಕೊಳ್ಳುತ್ತೀರಿ ನೀವು ಪ್ರಮುಖ ಉಪನ್ಯಾಸವನ್ನು ತಪ್ಪಿಸಿಕೊಳ್ಳುತ್ತೀರಿ ನೀವು ಕೇವಲ ನಿಮ್ಮ ಮೊಬೈಲ್ನೊಂದಿಗೆ ಆಟವಾಡುತ್ತಿರುವುದರಿಂದ ಪರೀಕ್ಷೆಯಂತಹ ಪ್ರಮುಖ ಕಾರ್ಯಕ್ರಮವನ್ನು ತಪ್ಪಿಸಿಕೊಳ್ಳುತ್ತೀರಿ ನೀವು ಈಗಾಗಲೇ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಹೊಂದಿದ್ದೀರಿ ಎಂದು ಮನೋವಿಜ್ಞಾನಿಗಳು ಹೇಳುತ್ತಾರೆ ನಿಮ್ಮ ಎಲ್ಲಾ ಆಸಕ್ತಿಯು ಈ ಚಲನಶೀಲ ಚಟುವಟಿಕೆಗಳಲ್ಲಿ ಹೂತುಹೋಗುತ್ತದೆ ಮತ್ತು ನಂತರ ನೀವು ವಾಸ್ತವವನ್ನು ಕಾಣುವುದಿಲ್ಲ ಆದ್ದರಿಂದ ನಿಮ್ಮ ಫೋನ್ ಎಲ್ಲೋ ಕಳೆದುಹೋದಾಗ ನಿಮಗೆ ಭಯವನ್ನುಂಟುಮಾಡುತ್ತದೆ ಆದ್ದರಿಂದ ನೀವು ಭಯಭೀತರಾಗಿದ್ದರೆ ಅದು ನಿಮ್ಮ ವ್ಯಸನದ ಮಟ್ಟವನ್ನು ಸಹ ಸೂಚಿಸುತ್ತದೆ ನಿಮ್ಮ ಫೋನ್ ಅಸಮರ್ಪಕವಾಗಿದ್ದರೆ ನೀವು ಒತ್ತಡವನ್ನು ಅನುಭವಿಸುತ್ತೀರಿ ಇದ್ದಕ್ಕಿದ್ದಂತೆ ಅದು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ ಪರದೆಯ ಮೇಲೆ ಯಾವುದೇ ಪ್ರದರ್ಶನವಿಲ್ಲ ಅದು ನೀರಿನಲ್ಲಿ ಬೀಳುತ್ತದೆ ಕೆಲವೊಮ್ಮೆ ಅದು ನಿಮ್ಮ ಜೇಬಿನಿಂದ ಕೆಳಕ್ಕೆ ಜಾರಿಕೊಳ್ಳುತ್ತದೆ ಒಡೆಯುತ್ತದೆ ಇದು ನಿಮಗೆ ತೀವ್ರ ತಲೆನೋವಿನ ಒತ್ತಡವನ್ನು ನೀಡುತ್ತದೆಯೇ ಆಕಾಶವು ಕೆಳಗಿಳಿದಂತೆ ಮತ್ತು ನೀವು ಏನನ್ನೂ ಮಾಡಲು ಸಾಧ್ಯವಾಗುತ್ತಿಲ್ಲ ನೀವು ಹೆಚ್ಚು ಒತ್ತಡದಲ್ಲಿದ್ದೀರಾ ಮತ್ತು ಇತರರ ಮೇಲೆ ಗಮನ ಕೇಂದ್ರೀಕರಿಸಲು ಸಾಧ್ಯವಾಗುತ್ತಿಲ್ಲವೇ ನೀವು ನಿಮ್ಮ ಮೊಬೈಲ್ ಫೋನ್ ಅನ್ನು ಮರುಸ್ಥಾಪಿಸುವವರೆಗೆ ಯಾರಾದರೂ ಸ್ಪರ್ಶಿಸಿದರೆ ನಿಮಗೆ ಕೋಪ ಬರುತ್ತದೆಯೇ ಯಾರಾದರೂ ಸಂದೇಶವನ್ನು ವಾಟ್ಸ್ಆ್ಯಪ್ ಅಥವಾ ಫೇಸ್ಬುಕ್ನಲ್ಲಿ ನಿಮ್ಮ ಸ್ನೇಹಿತರು ಯಾರು ಎಂದು ಪರಿಶೀಲಿಸುತ್ತಾರೆಯೇ ನಿಮ್ಮ ಸಂಗಾತಿಯೋ ಅಥವಾ ತುಂಬಾ ಹತ್ತಿರದ ವ್ಯಕ್ತಿಯಾಗಿದ್ದರೂ ನೀವು ತಕ್ಷಣ ಕೋಪಗೊಳ್ಳುತ್ತೀರಾ ಸ್ನೇಹಿತ ಅಥವಾ ನಿಮ್ಮ ಮಕ್ಕಳು ಅದನ್ನು ಮುಟ್ಟುತ್ತಿದ್ದರೆ ನಿಮಗೆ ಕೋಪ ಬರುತ್ತದೆಯೇ ಪ್ರಮುಖ ಸಭೆಗಳಲ್ಲಿಯೂ ಸಹ ಕರೆ ತೆಗೆದುಕೊಳ್ಳುವುದನ್ನು ನೀವು ವಿರೋಧಿಸಲು ಸಾಧ್ಯವಿಲ್ಲವೇ ನೀವು ಅದನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಜನರು ಕೆಟ್ಟದಾಗಿ ಯೋಚಿಸುವುದನ್ನು ನೀವು ಲೆಕ್ಕಿಸುವುದಿಲ್ಲ ನಿಮ್ಮ ಕರೆಯಲ್ಲಿ ಮುಳುಗಿ ಆ ವ್ಯಕ್ತಿಯೊಂದಿಗೆ ಮಾತನಾಡುತ್ತೀರಿ ಸುತ್ತಮುತ್ತ ಏನಾಗುತ್ತಿದೆ ಎಂಬುದರ ಬಗ್ಗೆ ಯಾವುದೇ ಸಂವೇದನೆಯನ್ನು ತೋರಿಸದೆ ನೀವು ಅದನ್ನು ವಿರೋಧಿಸಲು ಸಾಧ್ಯವಾಗದ ಕಾರಣ ನೀವು ಕರೆ ತೆಗೆದುಕೊಳ್ಳಬೇಕಾಗುತ್ತದೆ ನೀವು ಸ್ನೇಹಿತರಿಂದ ಸುತ್ತುವರಿದಿದ್ದರೂ ಸಹ ನೀವು ನಿಮ್ಮ ಮೊಬೈಲ್ನಲ್ಲಿ ನಿರತರಾಗಿರುತ್ತೀರಿ ನೀವು ಪಾರ್ಟಿಯಲ್ಲಿದ್ದೀರಿ ಆದರೆ ನೀವು ಯಾವಾಗಲೂ ನಿಮ್ಮ ಮೊಬೈಲ್ ಅನ್ನು ನೋಡುತ್ತೀರಿ ನಿಮ್ಮ ಮೊಬೈಲ್ ಬಿಲ್ಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲವೇ ನಿಮ್ಮ ಬಿಲ್ ಏನು ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ಮತ್ತು ಅದು ಮಿತಿಯನ್ನು ಮೀರಿದೆ ಎಂದು ಹೇಳಲು ಸಾಧ್ಯವಿಲ್ಲ ಆರಂಭಿಕ 300 500 800 1000 ಏರುತ್ತದೆ 10 000 15000 20000 ನೀವು ಡೇಟಾವನ್ನು ಅಗಾಧವಾಗಿ ಬಳಸುತ್ತೀರಿ ಇದು ನಿಮ್ಮ ನಿಯಂತ್ರಣವಿಲ್ಲದೆ ಏರಿದಂತೆ ಮತ್ತು ಅಂತಿಮವಾಗಿ ನೀವು ದ್ವೇಷಿಸುತ್ತೀರಾ ಮೊಬೈಲ್ನಲ್ಲಿ ಜನರೊಂದಿಗೆ ಚಾಟ್ ಮಾಡಲು ಇಷ್ಟಪಡುತ್ತಾರೆ ಮೊಬೈಲ್ನಲ್ಲಿ ನೀವು ಅದೇ ವ್ಯಕ್ತಿಯೊಂದಿಗೆ ಯಾವುದೇ ಸಮಯದಲ್ಲಿ ಅನಂತವಾಗಿ ಚಾಟ್ ಮಾಡಬಹುದು ನೀವು ಹಲೋ ಹಾಯ್ ಎಂದು ಹೇಳುತ್ತೀರಿ ಮತ್ತು ಮೊಬೈಲ್ನಲ್ಲಿ ಭೇಟಿಯಾಗೋಣ ಎಂದು ಹೇಳುತ್ತೀರಿ ನೀವು ಈಗಾಗಲೇ ವ್ಯಸನಿಯಾಗಿದ್ದೀರಿ ಮತ್ತು ನಂತರ ಬಹಳ ಜಾಗರೂಕರಾಗಿರಬೇಕು ಮತ್ತು ನೀವು ಅದರಿಂದ ಹೊರಬರಬೇಕು ಈ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವ ಕೋರ್ಸ್ನ ಭಾಗವಹಿಸುವವರಾಗಿ ನೀವು ನಿಮ್ಮ ಮಾನವ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುತ್ತೀರಿ ಇದು ಮುಖ್ಯವಾಗಿದೆ ಎಷ್ಟೇ ಪ್ರಯೋಜನಕಾರಿಯಾದರೂ ತಂತ್ರಜ್ಞಾನವು ನಿಮ್ಮನ್ನು ಸೆಳೆಯಲು ಪ್ರಯತ್ನಿಸುತ್ತದೆ ಅದರ ಪ್ರಭಾವದ ಹಾನಿಕಾರಕ ಭಾಗವನ್ನು ನೀವು ಅರಿತುಕೊಳ್ಳಬೇಕು ನೀವು ಮಾನವೀಯ ಗುಣಗಳನ್ನು ರಕ್ಷಿಸಲು ಪ್ರಯತ್ನಿಸುತ್ತೀರಿ ಅಲ್ಲಿ ತಂತ್ರಜ್ಞಾನವು ಸಂಪೂರ್ಣವಾಗಿ ಬರುತ್ತದೆ ಮತ್ತು ನಿಮ್ಮನ್ನು ರೋಬೋಟ್ಗಳಂತೆ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಆದ್ದರಿಂದ ಸಂಪೂರ್ಣವಾಗಿ ತಾಂತ್ರಿಕವಾಗಿ ಸುತ್ತುವರಿದಿರುವ ಈ ಜಗತ್ತಿನಲ್ಲಿ ಮನುಷ್ಯನಾಗುವುದು ಹೇಗೆ ಪ್ರಲೋಭನೆಗಳನ್ನು ವಿಶೇಷವಾಗಿ ಎಲೆಕ್ಟ್ರಾನಿಕ್ ಪ್ರಲೋಭನೆಗಳನ್ನು ವಿರೋಧಿಸುವುದು ತುಂಬಾ ಕಷ್ಟ ಇದು ಆರಂಭದಲ್ಲಿ ಕಷ್ಟ ಆದರೆ ನಾನು ಪ್ರತಿದಿನ ಸಣ್ಣ ಹೆಜ್ಜೆ ಎಂದು ಹೇಳಿದ್ದೇನೆ ಈ ಅಭ್ಯಾಸಗಳು ಒಳ್ಳೆಯ ಅಭ್ಯಾಸಗಳಾಗಿವೆ 6 ರಿಂದ 7 ಜನರು ನಿಮಗೆ ಕರೆ ಮಾಡಿದರೆ ನೀವು ನಡೆಯುತ್ತಿದ್ದೀರಿ ಅಥವಾ ನೀವು ಪ್ರಾರ್ಥಿಸುತ್ತಿದ್ದೀರಿ ಎಂದು ಅವರಿಗೆ ತಿಳಿದಿರುವುದರಿಂದ ನೀವು ತಿನ್ನುತ್ತಿದ್ದೀರಾ ಅಥವಾ ನಿಮ್ಮ ಕುಟುಂಬದೊಂದಿಗೆ ನಿಮಗೆ ಸಮಯವಿದೆ ಅಥವಾ ಇದು ನಿಮ್ಮ ಸಮಯವಾಗಿದೆ ಅಥವಾ ನೀವು ಗ್ರಂಥಾಲಯದಲ್ಲಿದ್ದೀರಿ ಎಂದು ಅವರಿಗೆ ತಿಳಿದಿದೆ ನೀವು ಎಲ್ಲೇ ಇದ್ದರೂ ಒಂದು ದಿನದಲ್ಲಿ ಸಮಯವಿದೆ ಎಂದು ಅವರಿಗೆ ತಿಳಿದಿದೆ ಮತ್ತು ನೀವು ನಿಮ್ಮ ಮೊಬೈಲ್ ಅನ್ನು ಮುಟ್ಟಬೇಡಿ ನೀವು ನಿದ್ದೆ ಮಾಡುವಾಗ ಮೊಬೈಲ್ ಸ್ವಿಚ್ ಆಫ್ ಮಾಡಿ ವಿಕಿರಣವು ನಿಮಗೆ ಕ್ಯಾನ್ಸರ್ ನೀಡಬಹುದು ಎಂದು ಅವರು ಹೇಳುತ್ತಾರೆ ಆದ್ದರಿಂದ ಮಾತನಾಡುವಾಗ ನಾನು ಫೋನ್ನಿಂದ ದೂರವಿರಲು ಮುಂದಿನ ಹಂತವನ್ನು ಹೇಳಲಿದ್ದೇನೆ ನಿಮ್ಮ ಕಿವಿಗಳ ಮೇಲೆ ಇಡುವುದರಿಂದ ವಿಕಿರಣವು ಪರಿಣಾಮ ಬೀರುತ್ತದೆ ಕಿವಿಗಳು ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತವೆ ಆದ್ದರಿಂದ ಸ್ಪೀಕರ್ ಮೋಡ್ ಅನ್ನು ಮತ್ತೆ ದೂರದಲ್ಲಿ ಬಳಸಲು ಪ್ರಯತ್ನಿಸಿ ನೀವು ಜನನಿಬಿಡ ಸ್ಥಳದಲ್ಲಿರುತ್ತೀರಿ ಮತ್ತು ಅದು ತುಂಬಾ ಪ್ರೈವೇಟ್ ಸಂಭಾಷಣೆಯಲ್ಲ ಆ ಸಂದರ್ಭದಲ್ಲಿ ನೀವು ಬ್ಲೂ ಟೂತ್ ಬಳಸಬಹುದಾದರೂ ಅದನ್ನು ಅದರಿಂದ ದೂರವಿಡಿ ಇನ್ನೂ ಅದು ನಿಮ್ಮನ್ನು ಉಳಿಸಬಹುದು ಮಾತನಾಡುವಾಗ ಫೋನ್ ಅನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳುವುದನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಅದನ್ನು ನೀವು ಕೈಚೀಲದಲ್ಲಿ ಕೊಂಡೊಯ್ಯಲು ಸಾಧ್ಯವಾದರೆ ನೀವು ಅದನ್ನು ಸಣ್ಣ ಚೀಲದಲ್ಲಿ ಇಡಬಹುದು ಮತ್ತು ನೀವು ಅದನ್ನು ನಿಮ್ಮ ಜೇಬಿನಲ್ಲಿ ಇರಿಸುವ ಬದಲು ಅಲ್ಲಿ ಹೃದಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತದೆ ಜನರು ಅದನ್ನು ಪ್ಯಾಂಟ್ ಪಾಕೆಟ್ಗಳಲ್ಲಿ ಹಾಕಿದ್ದರೂ ಅದು ಪರಿಣಾಮ ಬೀರುತ್ತದೆ ಎಂದು ಹೇಳುತ್ತಾರೆ ತೊಡೆಗಳಿಗೆ ಇದು ಮೂಳೆ ಕ್ಯಾನ್ಸರ್ ಮತ್ತು ವಿಕಿರಣವು ಪರಿಣಾಮ ಬೀರುವ ಇತರ ವಿಷಯಗಳನ್ನು ನೀಡುತ್ತದೆ ನೀವು ನಿಮ್ಮ ಗುಲಾಮರಾಗಿ ಇದನ್ನು ಟ್ರೀಟ್ ಮಾಡಿ ಈ ಮೊಬೈಲ್ನಿಂದ ನಿಮ್ಮನ್ನು ದೂರವಿರಿಸಲು ಪ್ರಯತ್ನಿಸಿ ರಾಜನಾಗಿರು ಯಜಮಾನರಾಗಿರಿ ಆದರೆ ಅದು ನಿಮ್ಮನ್ನು ನಿರ್ದೇಶಿಸಲು ಬಿಡಬೇಡಿ ಮಣಿಕಟ್ಟಿನ ಗಡಿಯಾರವನ್ನು ಬಳಸಿ ಕ್ಯಾಲ್ಕುಲೇಟರ್ ಬಳಸಿ ಮೊಬೈಲ್ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಯಾವಾಗಲೂ ಪ್ರಮುಖ ದೂರವಾಣಿ ಸಂಖ್ಯೆಗಳನ್ನು ಟಿಪ್ಪಣಿ ಮಾಡಲು ಮೆಮೊ ಪ್ಯಾಡ್ಗಳನ್ನು ಬಳಸಿ ನೀವು ಫೋನ್ನಲ್ಲಿ ಕ್ಯಾಲ್ಕುಲೇಟರ್ ಬಳಸಬಾರದು ಎಂದು ನಾನು ಹೇಳುತ್ತಿಲ್ಲ ಏಕೆಂದರೆ ನೀವು ಹೊರಗಿರುವಾಗ ಮತ್ತು ಎಲ್ಲಾ ಸಮಯದಲ್ಲೂ ಕ್ಯಾಲ್ಕುಲೇಟರ್ ಅನ್ನು ಕೊಂಡೊಯ್ಯಬೇಕಾಗಿಲ್ಲ ಆದರೆ ನಿಮ್ಮ ಮೇಜಿನ ಮೇಲೆ ಕ್ಯಾಲ್ಕುಲೇಟರ್ ಇದ್ದರೆ ಮತ್ತು ಮೊಬೈಲ್ ಫೋನ್ ಇದ್ದರೆ ನಿಮಗೆ ಆಯ್ಕೆ ಇದ್ದಾಗ ಕ್ಯಾಲ್ಕುಲೇಟರ್ ಬಳಸಲು ಪ್ರಯತ್ನಿಸಿ ನೀವು ಯಾರಿಗೆ ಕರೆ ಮಾಡಿದರೂ ಕರೆಗಳು ಮತ್ತು ಸಂದೇಶಗಳನ್ನು ಪಾರದರ್ಶಕವಾಗಿರಿಸಿಕೊಳ್ಳಿ ನಿಮ್ಮ ಫೇಸ್ಬುಕ್ನಲ್ಲಿ ಯಾರೇ ಇದ್ದರೂ ನಿಮ್ಮ ವಾಟ್ಸಾಪ್ನಲ್ಲಿ ಯಾರೇ ಲಿಂಕ್ ಆಗಿರಬಹುದು ನೀವು ಅದನ್ನು ಸಾಧ್ಯವಾದಷ್ಟು ಪಾರದರ್ಶಕವಾಗಿಸಬಹುದೇ ನಿಮ್ಮ ಸ್ನೇಹಿತರು ಅಥವಾ ಯಾರಾದರೂ ಅಥವಾ ನಿಮ್ಮ ಸಂಗಾತಿಯು ನೋಡಬಹುದು ಅದನ್ನು ಪಾರದರ್ಶಕವಾಗಿಸುವುದು ನಿಮಗೆ ಸಾಕಷ್ಟು ಒತ್ತಡದಿಂದ ಮುಕ್ತಿ ನೀಡುತ್ತದೆ ನಂತರ ಅದು ನಿಮ್ಮನ್ನು ಕೆಟ್ಟ ಒತ್ತಡದಿಂದ ಸಂಪೂರ್ಣವಾಗಿ ನಿವಾರಿಸುತ್ತದೆ ಚರ್ಚೆಗಳಾದರೆ ನೀವು ಅದನ್ನು ಕೆಲವು ಜನರಿಗೆ ತೋರಿಸಲು ಬಯಸುವುದಿಲ್ಲ ವಿಶೇಷವಾಗಿ ಎಲ್ಲಾ ಸಮಯದಲ್ಲೂ ನಿಮ್ಮ ಮನಸ್ಸು ನಿಮ್ಮ ಮೊಬೈಲ್ ಅನ್ನು ಯಾರಾದರೂ ನೋಡುವುದರಿಂದ ತಡೆಯಲು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸುತ್ತದೆ ಮತ್ತು ಎಲ್ಲಾ ಸಮಯದಲ್ಲೂ ನೀವು ಮಾನಸಿಕ ಒತ್ತಡದಲ್ಲಿರುತ್ತೀರಿ ಮುಂದಿನ ಪ್ರಮುಖ ಅಂಶವೆಂದರೆ ವಾಹನ ಚಲಾಯಿಸುವಾಗ ನಿಮ್ಮ ಕೈಯಲ್ಲಿ ಮೊಬೈಲ್ ಅನ್ನು ಎಂದಿಗೂ ಇಟ್ಟುಕೊಳ್ಳಬೇಡಿ ಕಾರಿನಲ್ಲಿ ಸ್ಪೀಕರ್ ಅನ್ನು ಬಳಸಿ ಅಥವಾ ಅದೇ ಸಮಯದಲ್ಲಿ ಬೈಕಿನಲ್ಲಿ ವಾಹನ ಚಲಾಯಿಸುವಾಗ ನೀವು ಅದನ್ನು ನಿಲ್ಲಿಸಿ ನಂತರ ಕೇಳುತ್ತೀರಿ ನಂತರ ಅದನ್ನು ಮುಂದುವರಿಸುತ್ತೀರಿ ನೀವು ಒಂದು ಅಥವಾ ಎರಡು ನಿಮಿಷ ತಡವಾಗಿ ಹೋದರೆ ಒಳ್ಳೆಯದು ನಕ್ಷೆಗಳ ಮೂಲಕ ವಿಳಾಸಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಮತ್ತು ಆ ದಿನಗಳಲ್ಲಿ ನಾವು ಜನರನ್ನು ಕೇಳುತ್ತಿದ್ದೆವು ಮತ್ತು ನಂತರ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೆವು ಮಾನವ ಸಂಪರ್ಕವು ಹಾಗೇ ಉಳಿದಿತ್ತು ಈಗ ನೀವು ಎಲ್ಲೆಡೆ ಜಿಪಿಎಸ್ ಅನ್ನು ಬಳಸುತ್ತೀರಿ ಮತ್ತು ಎಲ್ಲಾ ಸಮಯದಲ್ಲೂ ಜಿಪಿಎಸ್ ನಿಮ್ಮನ್ನು ನಿಖರವಾಗಿ ತಲುಪಿಸುವುದಿಲ್ಲ ನಿರ್ದಿಷ್ಟ ಬಯಸಿದ ಸ್ಥಳವನ್ನು ಕೆಲವೊಮ್ಮೆ ನೀವು ವೃತ್ತಾಕಾರದ ಮಾರ್ಗವನ್ನು ಸಹ ತೆಗೆದುಕೊಳ್ಳುತ್ತೀರಿ ಇದು ತುರ್ತು ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಅಪರಿಚಿತವಾದ ಸ್ಥಳವಾಗಿದ್ದಾಗ ಅನಿವಾರ್ಯವಾಗಿದೆ ಮತ್ತು ನಂತರ ಸ್ವಲ್ಪ ಸ್ಥಳಗಳು ತಿಳಿದಿವೆ ಆದರೆ ಸ್ವಲ್ಪ ಅಪರಿಚಿತ ವಿಳಾಸ ಅಲ್ಲಿ ನೀವು ಯಾರನ್ನಾದರೂ ಕೇಳುವ ಮೂಲಕ ಕಂಡುಕೊಳ್ಳಬಹುದು ಕೊನೆಯ ಭಾಗದಲ್ಲಿ ನೀವು ಹೇಗೆ ಮಾಡಬಹುದು ಎಂಬುದರ ಕುರಿತು ನಾನು ನಿಮಗೆ ಕೆಲವು ಸಲಹೆಗಳನ್ನು ನೀಡಲು ಬಯಸುತ್ತೇನೆ ಮೊಬೈಲ್ ಶಿಷ್ಟಾಚಾರವನ್ನು ಕಾಪಾಡಿಕೊಳ್ಳಿ ಶಿಷ್ಟಾಚಾರವು ವಾಸ್ತವವಾಗಿ ಸಾಮಾಜಿಕ ರೂಢಿಗಳಾಗಿದ್ದು ಸರಿಯಾದ ನಡವಳಿಕೆಯಾಗಿದೆ ನೀವು ಜನರಿಂದ ಸುತ್ತುವರಿದಿದ್ದೀರಿ ಮತ್ತು ನೀವು ಇದನ್ನು ಬಳಸುತ್ತಿರುವಾಗ ಅನುಸರಿಸಬಹುದಾದ ಕೆಲವು ಶಿಷ್ಟಾಚಾರಗಳು ಯಾವುವು ಸಂವಹನವನ್ನು ಎದುರಿಸಲು ಮೊಬೈಲ್ ಬಳಸುವುದನ್ನು ತಪ್ಪಿಸಿ ಮುಖಾಮುಖಿ ಸಂವಹನವನ್ನು ಗರಿಷ್ಠವಾಗಿ ಬಳಸಿ ನೀವು ಅದೇ ಕಟ್ಟಡದಲ್ಲಿದ್ದರೆ ಪಕ್ಕದ ಮನೆಯಲ್ಲಿರುವ ಅಥವಾ ಅದೇ ಬ್ಲಾಕ್ನಲ್ಲಿರುವ ಯಾರಿಗಾದರೂ ಮೊಬೈಲ್ನಲ್ಲಿ ಕರೆ ಮಾಡುವ ಬದಲು ನೀವು ವ್ಯಕ್ತಿಯೊಂದಿಗೆ ಮಾತನಾಡಿ ಒಂದೇ ಮನೆಯಲ್ಲಿರುವ ಜನರಿಗೆ ಮೊಬೈಲ್ನಲ್ಲಿ ಕರೆ ಮಾಡುವುದನ್ನು ತಪ್ಪಿಸಿ ನಂತರ ಅಗತ್ಯವಿದ್ದಾಗ ಮಾತ್ರ ಮೊಬೈಲ್ ಬಳಸುವ ವ್ಯಕ್ತಿಯೊಂದಿಗೆ ಮಾತನಾಡಿ ಈಗ ಸಾಮಾನ್ಯವಾಗಿ ಭಾರತದಲ್ಲಿ ಮತ್ತು ಕೆಲವು ಏಷ್ಯಾದ ದೇಶಗಳಲ್ಲಿ ಕೂಡ ಗೀಳಿನ ಪ್ರವೃತ್ತಿ ಇದೆ ಮಿತಿಮೀರಿದ ರೀತಿಯಲ್ಲಿ ಮೊಬೈಲ್ ಅನ್ನು ಬಳಸುವುದು ಆದರೆ ನಂತರ ನೀವು ಅದರಲ್ಲಿ ಹೆಚ್ಚು ಪ್ರಯೋಜನವನ್ನು ಕಾಣುವುದಿಲ್ಲ ನಾನು ರೊಮೇನಿಯಾದಲ್ಲಿ ಒಂದು ಸಮ್ಮೇಳನಕ್ಕೆ ಹೋಗಿದ್ದೆ ಮತ್ತು ಸಮ್ಮೇಳನದ ಸಂಘಟಕರಲ್ಲಿ ಒಬ್ಬ ಮಹಿಳೆ ಅವರೊಂದಿಗೆ ಇದ್ದರು ಭಾಗವಹಿಸಿದವರನ್ನು ಪ್ರವಾಸಕ್ಕಾಗಿ ಹೊರಗೆ ಕರೆದೊಯ್ಯಲಾಯಿತು ಮತ್ತು ಬೆಳಿಗ್ಗೆ ಎಂಟರಿಂದ ಸಂಜೆ ಎಂಟರವರೆಗೆ ಕರೆದೊಯ್ಯಲಾಯಿತು ನಾವೆಲ್ಲರೂ ಒಟ್ಟಿಗೆ ಇದ್ದೆವು ಮತ್ತು ನಂತರ ಹೆಚ್ಚಿನ ಜನರು ಮೊಬೈಲ್ ಫೋನ್ಗಳನ್ನು ಬಳಸುವುದನ್ನು ನಾನು ನೋಡಲಿಲ್ಲ ಸಂಘಟಕರು ನೀವು ಬೇಕಾದರೆ ನಮಗೆ ಟ್ಯಾಕ್ಸಿಗಳನ್ನು ಪಡೆಯಬಹುದು ಎಂದು ಹೇಳಿದರು ಮತ್ತು ಅವಳು ಟ್ಯಾಕ್ಸಿ ತೆಗೆದುಕೊಳ್ಳಬಹುದೇ ಎಂದು ಕೇಳಿದಳು ನೀವು ಅದನ್ನು ಹೇಗೆ ಮಾಡುತ್ತೀರಿ ಎಂದು ನಾನು ಹೇಳಿದೆ ಆ ಪ್ರದೇಶದ ಸುತ್ತಮುತ್ತ ಯಾರೂ ಇರಲಿಲ್ಲ ಮತ್ತು ನೀವು ಅದನ್ನು ಹೇಗೆ ನಿರ್ವಹಿಸಲಿದ್ದೀರಿ ಮತ್ತು ನನ್ನ ಬಳಿ ನನ್ನ ಮೊಬೈಲ್ ಇರಲಿಲ್ಲ ಬೇರೆ ದೇಶದ ಕಾರಣದಿಂದಾಗಿ ನಾನು ಬೇರೆ ಸಿಮ್ ಅನ್ನು ಬಳಸಲಿಲ್ಲ ಆದ್ದರಿಂದ ಅವಳು ತಕ್ಷಣವೇ ಕೈಚೀಲದಿಂದ ಮೊಬೈಲ್ ಅನ್ನು ತೆಗೆದುಕೊಂಡಳು ಮತ್ತು ನಂತರ ಅವಳು ಅದನ್ನು ಬಳಸುವುದಾಗಿ ಹೇಳಿದಳು ಈಗ ನನಗೆ ಸಾಕಷ್ಟು ಆಶ್ಚರ್ಯವಾಯಿತು ಏಕೆಂದರೆ ಬೆಳಿಗ್ಗೆ ಎಂಟರಿಂದ ಸಂಜೆ ಎಂಟರವರೆಗೆ ಹನ್ನೆರಡು ಗಂಟೆಗಟ್ಟಲೆ ಮೊಬೈಲ್ ಅವಳ ಕೈಚೀಲದಲ್ಲಿತ್ತು ಮತ್ತು ಅವಳು ಅದನ್ನು ಚಾಟ್ ಮಾಡಲು ಒಂದು ಕ್ಷಣ ತೆಗೆದುಕೊಳ್ಳಲಿಲ್ಲ ನಾವು ಅನೇಕ ಸ್ಥಳಗಳಿಗೆ ಹೋದೆವು ಆದರೆ ನಾವು ಅಲ್ಲಿರುವ ಸ್ಥಳದಲ್ಲಿದ್ದಾಗ ಮೊಬೈಲ್ ಬಳಸಿ ಟ್ಯಾಕ್ಸಿಗೆ ಕರೆ ಮಾಡುವುದು ಸಂಪೂರ್ಣವಾಗಿ ಅಗತ್ಯವಾಗಿತ್ತು ಹತ್ತಿರದ ಫೋನ್ಗಳು ಇರಲಿಲ್ಲ ಮತ್ತು ನಂತರ ಅವಳು ಅದನ್ನು ಹೊರತೆಗೆದಳು ಅದನ್ನು ಅಗತ್ಯವಿದ್ದಾಗ ಮಾತ್ರ ಅದನ್ನು ಬಳಸಬೇಕು ಎಂದು ಅರಿತುಕೊಳ್ಳಲು ಇದು ನನಗೆ ಉತ್ತಮ ಸೂಚಕವಾಗಿದೆ ಇತರರ ಸಮಯದ ಬಗ್ಗೆ ಚಿಂತಿಸಿರಿ ಮತ್ತು ಸುಮ್ಮನೆ ಕರೆಯಬೇಡಿ ಅಂತೆಯೇ ಮೊಬೈಲ್ನಲ್ಲಿ ಯಾರಿಗಾದರೂ ಕರೆ ಮಾಡಿ ಕ್ಷುಲ್ಲಕ ವಿಷಯ ಕೇಳಬೇಡಿ ಇದು ಯಾವ ಸಮಯ ಮತ್ತು ನಂತರ ನೀವು ಏನು ಮಾಡಲಿದ್ದೀರಿ ನೀವು ಏನು ಮಾಡುತ್ತಿದ್ದೀರಿ ಎಂಬುದರ ಬಗ್ಗೆ ಒಂದು ಸಣ್ಣ ಸಂದೇಹವಿದೆ ನೀವು ಕೇವಲ ಸಂದೇಶವನ್ನು ಕಳುಹಿಸಲು ಮತ್ತು ಸ್ಪಷ್ಟೀಕರಣವನ್ನು ಪಡೆಯಲು ಸಾಧ್ಯವಾದರೆ ಅದು ಅನೇಕ ಒತ್ತಡಗಳನ್ನು ತಪ್ಪಿಸುತ್ತದೆ ವಿಶೇಷವಾಗಿ ಇನ್ನೊಬ್ಬ ವ್ಯಕ್ತಿಯು ಕಾರ್ಯನಿರತರಾಗಿದ್ದರೆ ಆ ವ್ಯಕ್ತಿಯು ಸಭೆಯಲ್ಲಿದ್ದಾನೆ ಎಂದು ನಾವು ಹೇಳೋಣ ನೀವು ಒಂದು ಸಣ್ಣ ವಿಷಯಕ್ಕಾಗಿ ಕರೆ ಮಾಡಿದಾಗ ಮತ್ತು ಅವರು ಬಿಸಿಯಾದ ಚರ್ಚೆಯಲ್ಲಿ ನಿರತರಾಗಿದ್ದರೆ ಮತ್ತು ನಿಮ್ಮ ಫೋನ್ ಆಗಾಗ್ಗೆ ರಿಂಗಣಿಸುತ್ತದೆ ಮತ್ತು ಆ ವ್ಯಕ್ತಿಗೆ ನಿಜವಾಗಿಯೂ ಕಿರಿಕಿರಿಯುಂಟು ಮಾಡುತ್ತದೆ ಕೆಲವರು ಮೊಬೈಲ್ಗೆ ವ್ಯಸನಿಯಾಗುವುದನ್ನು ಇಷ್ಟಪಡುತ್ತಾರೆ ಅವರು ಬೀಪ್ ಧ್ವನಿ ಅಥವಾ ಝೇಂಕರಿಸುವ ಶಬ್ದವು ಬರುವ ಕ್ಷಣ ಫೋನ್ಗೆ ಓಡುತ್ತಾರೆ ಮತ್ತು ಅದನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಅಲ್ಲಿ ಏನೂ ಇಲ್ಲ ಎಂದು ಅವರು ಕಂಡುಕೊಳ್ಳುತ್ತಾರೆ ಮತ್ತು ಅವರು ತುಂಬಾ ನಿರಾಶೆಗೊಂಡಿದ್ದಾರೆ ನೀವು ಅದನ್ನು ಬಳಸುವಾಗ ಜಾಗರೂಕರಾಗಿರಿ ಮತ್ತು ವಿಶೇಷವಾಗಿ ಇದು ಸಣ್ಣ ಮಾಹಿತಿಯಾಗಿದ್ದರೆ ಪಠ್ಯ ಸಂದೇಶವನ್ನು ಬಳಸಿ ಮತ್ತು ಅವರ ಕಾರ್ಯನಿರತ ಸಮಯದಲ್ಲಿ ಕರೆ ಮಾಡುವ ಮೂಲಕ ಯಾರೊಬ್ಬರ ಸಮಯವನ್ನು ಹೈಜಾಕ್ ಮಾಡಬೇಡಿ ಮತ್ತು ನೀವು ಕರೆ ಮಾಡಬೇಕಾಗಿದ್ದರೆ ಅತ್ಯಂತ ಸೂಕ್ತವಾದ ಸಮಯವನ್ನು ಕಂಡುಹಿಡಿದು ನಂತರ ಕರೆ ಮಾಡಿ ಎಲ್ಲಾ ಸಮಯದಲ್ಲೂ ಸಹಾನುಭೂತಿಯುಳ್ಳವರಾಗಿರಿ ಕಾರ್ಯನಿರತ ಜನರನ್ನು ಸಾಧ್ಯವಾದಷ್ಟು ಕರೆಯುವುದು ಅವರ ಸಮಯಕ್ಕೆ ಮೌಲ್ಯವನ್ನು ನೀಡುತ್ತದೆ ಕಾರ್ಪೊರೇಟ್ ಕಚೇರಿಗಳಲ್ಲಿ ಮತ್ತು ನಂತರ ಐ ಐ ಟಿ ಗಳಂತಹ ಸ್ಥಳಗಳಲ್ಲಿ ಮತ್ತು ಹೆಚ್ಚಿನ ಸಂಸ್ಥೆಗಳಲ್ಲಿ ಎಲ್ಲವೂ ಇಮೇಲ್ ಮೂಲಕವೇ ನಡೆಯುತ್ತದೆ ಮತ್ತು ಜನರು ಎಲ್ಲಿದ್ದರೂ ಇಮೇಲ್ ಅನ್ನು ಪರಿಶೀಲಿಸುತ್ತಾರೆ ವ್ಯಕ್ತಿಯನ್ನು ಮೊಬೈಲ್ನಲ್ಲಿ ಕರೆ ಮಾಡುವ ಬದಲು ಇಮೇಲ್ ಮಾಡಿ ಮತ್ತು ನಂತರ ವ್ಯಕ್ತಿಯ ಸಮಯವನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಸಮಯವನ್ನು ಸಹ ಬಳಸಿಕೊಳ್ಳಿ ಈಗ ವ್ಯಾಪಾರ ಕರೆಗಳ ವಿಷಯದಲ್ಲಿ ಮೊದಲು ಅತ್ಯಂತ ಸೂಕ್ತವಾದ ಸಮಯವನ್ನು ಗುರುತಿಸಿ ಕೆಲವೊಮ್ಮೆ ಈ ಪ್ರಮುಖ ಕರೆಗಳನ್ನು ಬಳಸಿಕೊಂಡು ಸಂದರ್ಶನಗಳನ್ನು ಸಹ ನಡೆಸಲಾಗುತ್ತದೆ ನೀವು ಸಂದೇಶ ಕಳುಹಿಸಬಹುದಾದ ಅತ್ಯಂತ ಸೂಕ್ತವಾದ ಸಮಯವನ್ನು ಮೊದಲು ಗುರುತಿಸಿ ಮತ್ತು ಅದು ಸರಿಯೇ ಎಂದು ಕೇಳಿ ಮತ್ತು ವ್ಯಕ್ತಿಯು ಇಲ್ಲ ಎಂದು ಹೇಳಿದರೆ ನೀವು 1 ಗಂಟೆಯ ನಂತರ ಕರೆ ಮಾಡಿ ನೀವು ಯಾವಾಗ ಕರೆ ಮಾಡಬೇಕು ಎಂದು ಅಪಾಯಿಂಟ್ಮೆಂಟ್ ಪಡೆಯಿರಿ ಮತ್ತು ನೀವು ಕೇವಲ 2 ನಿಮಿಷಗಳನ್ನು ತೆಗೆದುಕೊಳ್ಳುತ್ತೀರಿ ಎಂದು ಹೇಳಿದಾಗ 20 ನಿಮಿಷಗಳನ್ನು ತೆಗೆದುಕೊಳ್ಳಬೇಡಿ ಇದು ತುಂಬಾ ಆಕ್ರಮಣಕಾರಿ ಮತ್ತು ಸೂಕ್ಷ್ಮವಲ್ಲದ ನಡವಳಿಕೆಯಾಗಿದೆ ಮಿಸ್ಡ್ ಕರೆಗಳನ್ನು ಜ್ಞಾಪನೆಗಳಾಗಿ ಬಳಸಿ ನಾನು ಪ್ರತಿಕ್ರಿಯಿಸಿದ್ದರೆ ನೀವು ನನಗೆ ಕರೆ ಮಾಡಬೇಡಿ ನಿಮ್ಮನ್ನು ಹಾಗೆ ಮಾಡಲು ಕೇಳಿದರೆ ನೀವು ಮಿಸ್ಡ್ ಕಾಲ್ ನೀಡುತ್ತೀರಿ ಇಲ್ಲದಿದ್ದರೆ ಅದನ್ನು ಮಾಡಬೇಡಿ ಇನ್ನೊಬ್ಬ ವ್ಯಕ್ತಿಯು ಮರಳಿ ಕರೆ ಮಾಡುತ್ತಾನೆ ಮತ್ತು ನಿಮ್ಮ ಹಣವನ್ನು ಉಳಿಸುತ್ತಾನೆ ಎಂದು ನಿರೀಕ್ಷಿಸುವ ಮಿಸ್ಡ್ ಕರೆಗಳನ್ನು ನೀಡಬೇಡಿ ಇದು ಮತ್ತೊಂದು ಕೆಟ್ಟ ಅಭ್ಯಾಸವಾಗಿದೆ ಯಾರಾದರೂ ನಿಮಗೆ ಕರೆ ಮಾಡಬೇಕೆಂದು ನೀವು ಬಯಸಿದರೆ ಆ ವ್ಯಕ್ತಿಗೆ ಕರೆ ಮಾಡಿ ನೀವು ಕರೆ ಮಾಡುವ ವ್ಯಕ್ತಿಗೆ ಎಂದಿಗೂ ಮಿಸ್ಡ್ ಕಾಲ್ ಮಾಡಬೇಡಿ ನೀವು ಪದೇ ಪದೇ ಕರೆ ಮಾಡದಂತೆ ಪ್ರಮುಖ ಅಂಶಗಳನ್ನು ಬರೆದಿಟ್ಟುಕೊಳ್ಳಿ ಮೊಬೈಲ್ ನಿಮ್ಮ ಕೈಯಲ್ಲಿದೆ ಎಂದು ಸಾಮಾನ್ಯವಾಗಿ ಜನರು ಭಾವಿಸುತ್ತಾರೆ ಮತ್ತು ನೀವು ಗುಂಡಿಯನ್ನು ಒತ್ತಬಹುದು ಮತ್ತು ಇನ್ನೊಂದು ತುದಿಯಲ್ಲಿರುವ ಇನ್ನೊಬ್ಬ ವ್ಯಕ್ತಿ ನಿಮ್ಮ ಗುಲಾಮನಂತೆ ಮತ್ತು ನಿಮ್ಮ ಮಾತನ್ನು ಕೇಳುತ್ತಾನೆ ಸರಿ ಅದು ನೀವು ಒತ್ತಿದ ಆ ಜೀನಿಯಂತೆಯೇ ಮತ್ತು ನಂತರ ವ್ಯಕ್ತಿ ನಿಮ್ಮ ಬಳಿಗೆ ಬರುತ್ತಾನೆ ಆದ್ದರಿಂದ ಇದು ಮತ್ತೊಮ್ಮೆ ಬಹಳ ಆಕ್ರಮಣಕಾರಿ ಮತ್ತು ಸ್ವಯಂ ಕೇಂದ್ರಿತ ನಡವಳಿಕೆಯನ್ನು ಸೂಚಿಸುತ್ತದೆ ನೀವು ತಪ್ಪಿಸಿಕೊಂಡ ಆ ವಸ್ತುವಿನ ಬಗ್ಗೆ ಏನು ಎಂದು ತಿಳಿಯಲು ತಕ್ಷಣವೇ ನೀವು ಮತ್ತೆ ಮತ್ತೆ ಕರೆಗಳನ್ನು ಮಾಡುತ್ತೀರಿ ಕೇವಲ ಎರಡು ಮೂರು ನಿಮಿಷಗಳ ಅಂತರದಲ್ಲಿ ನಾಲ್ಕು ಕರೆಗಳನ್ನು ಮಾಡಲಾಗಿದೆ ಈಗ ನೀವು ಚಿಂತಿತರಾಗಿದ್ದೀರಿ ಎಂಬ ಕಾರಣಕ್ಕೆ ಇನ್ನೊಬ್ಬ ವ್ಯಕ್ತಿಗೆ ತೊಂದರೆ ನೀಡುವ ಹಕ್ಕು ನಿಮಗೆ ಇಲ್ಲ ನಿಮ್ಮ ಒತ್ತಡವು ನಿವಾರಣೆಯಾಗುವುದಿಲ್ಲ ಮತ್ತು ನಂತರ ಪ್ರತಿ ಒಂದು ನಿಮಿಷಕ್ಕೂ ನೀವು ಏನನ್ನಾದರೂ ನೆನಪಿಸಿಕೊಳ್ಳುತ್ತೀರಿ ಮತ್ತು ನೀವು ಆ ವ್ಯಕ್ತಿಯನ್ನು ಕರೆ ಮಾಡುತ್ತೀರಿ ನಿಮ್ಮ ಒತ್ತಡವನ್ನು ತೆಗೆದುಹಾಕುವ ಮೊದಲು ಎಲ್ಲಾ ಪ್ರಮುಖ ಅಂಶಗಳನ್ನು ಟಿಪ್ಪಣಿ ಮಾಡಿ ಮತ್ತು ನಂತರ ನೀವು ಕರೆ ಮಾಡಿ ಸಭೆಗಳಲ್ಲಿ ನಿಮ್ಮ ಫೋನ್ ಸೈಲೆಂಟ್ ಮೋಡ್ನಲ್ಲಿರಬೇಕು ಅಥವಾ ಸ್ವಿಚ್ ಆಫ್ ಆಗಿರಬೇಕು ಗಂಭೀರವಾದ ಚರ್ಚೆಯಲ್ಲಿ ಅದು ಮೊಳಗಿದರೆ ಎಲ್ಲರೂ ನಿಮ್ಮ ಬಗ್ಗೆ ಕೋಪಗೊಳ್ಳುತ್ತಾರೆ ಮತ್ತು ಇತರ ನಿರ್ಬಂಧಿತ ಪ್ರದೇಶಗಳ ವಿಷಯದಲ್ಲೂ ನೀವು ಇದೇ ರೀತಿ ಮಾಡಬೇಕು ಹಾಗಾಗಿ ನಮ್ಮದೇ ಆದ ಐ ಐ ಟಿ ಗಳು ಗೇಟ್ ಪರೀಕ್ಷೆಗಳು ಜೆ ಇ ಇ ಪರೀಕ್ಷೆಗಳಂತಹ ಅನೇಕ ಪರೀಕ್ಷೆಗಳಲ್ಲಿ ಪ್ರತಿ ಪರೀಕ್ಷೆಯ ಕೊನೆಯಲ್ಲಿ ಕನಿಷ್ಠ 4 ರಿಂದ 6 ವಿದ್ಯಾರ್ಥಿಗಳು ಕೇವಲ ದಂಡಕ್ಕೆ ಒಳಗಾಗುತ್ತಾರೆ ಎಂದು ನನಗೆ ತಿಳಿದಿದೆ ಏಕೆಂದರೆ ಅವರ ಜೇಬಿನಲ್ಲಿ ಮೊಬೈಲ್ ಫೋನ್ ಇತ್ತು ಸಾಕಷ್ಟು ಪ್ರಕಟಣೆಗಳು ಮತ್ತು ಎಚ್ಚರಿಕೆಗಳ ಹೊರತಾಗಿಯೂ ಮತ್ತು ಯಾರೂ ಗಮನಿಸುವುದಿಲ್ಲ ಎಂದು ಅವರು ಭಾವಿಸಿದ್ದರು ಆದರೆ ಅದು ಮಾಡಲಾಯಿತು ಮತ್ತು ಪರೀಕ್ಷೆಯು ಶೂನ್ಯ ಮತ್ತು ಅನೂರ್ಜಿತವಾಗಿದೆ ಅವರ ಪರೀಕ್ಷೆಯ ಅವಕಾಶವನ್ನು ರದ್ದುಗೊಳಿಸಲಾಯಿತು ನಾನು ಇತರ ಜನರೊಂದಿಗೆ ಸಂದರ್ಶನದಲ್ಲಿದ್ದೆ ಮತ್ತು ಮಹಿಳಾ ಅಭ್ಯರ್ಥಿಗೆ ಕರೆ ಬಂದಿತು ಮತ್ತು ಅದು ತಾಯಿ ಅಥವಾ ಚಿಕ್ಕಮ್ಮ ಅವಳನ್ನು ಓಹ್ ಸಂದರ್ಶನ ಹೇಗೆ ನಡೆಯುತ್ತಿದೆ ಹಾಗಾದರೆ ಸಂದರ್ಶನದಲ್ಲಿ ಏನಾಗುತ್ತಿದೆ ನೀವು ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಾರಂಭಿಸಿದ್ದೀರಾ ಅವಳು ಇಲ್ಲ ಎಂದು ಹೇಳುತ್ತಿದ್ದಳು ನಾನು ನಿಮಗೆ ಹೇಳುತ್ತೇನೆ ಮತ್ತೆ ಎರಡು ಪ್ರಶ್ನೆಗಳ ನಂತರ ಮತ್ತೆ ಕರೆ ಬರುತ್ತದೆ ಏನಾಯಿತು ಈಗ ನಾವು ಅವಳಿಗೆ ಕರೆಯನ್ನು ಮುಗಿಸಿ ಹೋಗು ಎಂದು ಹೇಳಿದೆವು ಅವಳು ಕರೆಯನ್ನು ಮುಗಿಸಿದಳು ಮತ್ತು ನಾವು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಲ್ಲ ಎಂದು ನಿಮಗೆ ಹೇಳುವ ಅಗತ್ಯವಿಲ್ಲ ರಿಂಗ್ ಟೋನ್ ಅನ್ನು ನೀವು ಲಘುವಾಗಿ ಪರಿಗಣಿಸುವ ವಿಷಯವಾಗಿದೆ ಆದರೆ ಇದು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ತುಂಬಾ ಹೇಳುತ್ತದೆ ಅದನ್ನು ತುಂಬಾ ಯೋಗ್ಯವಾಗಿ ಮತ್ತು ಸೂಕ್ತವಾಗಿ ಇರಿಸಿ ಅದು ಯಾರ ಭಾವನೆಗಳಿಗೂ ನೋವುಂಟು ಮಾಡದಂತೆ ಅಥವಾ ಪರಿಣಾಮ ಬೀರದಂತೆ ಅದನ್ನು ಇಟ್ಟುಕೊಳ್ಳಿ ಮತ್ತು ಅವರು ಅದನ್ನು ಕೇಳಿದಾಗ ಅವರು ಅದರ ಬಗ್ಗೆ ಸಂತೋಷವಾಗಿರಲಿ ಇದು ಒಳ್ಳೆಯ ಸಂಗೀತವಾಗಿರಲಿ ಎಂದು ಹಾರೈಸುತ್ತೇನೆ ಆದರೆ ಅದು ಯಾರ ಸಂವೇದನೆಯನ್ನೂ ನೋಯಿಸಬಾರದು ಅವರು ನಿಮ್ಮೊಂದಿಗೆ ಮಾತನಾಡಲು ಪ್ರಾರಂಭಿಸುವ ಮೊದಲು ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಬಸ್ಗಳಲ್ಲಿ ಫೋನ್ನಲ್ಲಿ ಮಾತನಾಡುವುದನ್ನು ತಪ್ಪಿಸಿ ಸಾಧ್ಯವಾದಷ್ಟು ಮೃದುವಾಗಿರುವುದರಿಂದ ಇನ್ನೊಬ್ಬ ವ್ಯಕ್ತಿಯು ಕೇಳುವುದಿಲ್ಲ ಮತ್ತು ನಂತರ ನೀವು ತೊಂದರೆಗೊಳಗಾಗುವುದಿಲ್ಲ ಬೇರೊಬ್ಬರು ಸಹ ಫೋನ್ನಲ್ಲಿ ಮಾತನಾಡುತ್ತಾರೆ ಮತ್ತು ನೀವು ಆ ವ್ಯಕ್ತಿಯೊಂದಿಗೆ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಬೇಕು ನಾನು ಹಾಕಿರುವ ವ್ಯಂಗ್ಯಚಿತ್ರವನ್ನು ನೋಡಿ ಮಹಿಳೆ ಹೇಳುತ್ತಾಳೆ ಅವಳ ಗೆಳೆಯ ಅಥವಾ ಪತಿ ಇರಬಹುದು ಅವಳು ಹೇಳುತ್ತಾಳೆ ನಾನು ನಿಮ್ಮ ಫೋನ್ ಅನ್ನು ನನ್ನ ಹಣೆಗೆ ಕಟ್ಟಿದರೆ ನೀವು ಪರವಾಗಿಲ್ಲವೇ ನಾನು ಮಾತನಾಡುವಾಗ ನೀವು ನನ್ನನ್ನು ನೋಡುತ್ತೀರಿ ಆದ್ದರಿಂದ ಅವನು ತನ್ನನ್ನು ನೋಡುತ್ತಿದ್ದಾನೆ ಎಂದು ಅವಳು ಊಹಿಸಬಹುದು ಆದ್ದರಿಂದ ಇದು ಈ ಮಟ್ಟವನ್ನು ತಲುಪಬಾರದು ಅಂತಿಮವಾಗಿ ಇನ್ನೂ ಎರಡು ಬುದ್ಧಿವಂತ ಸಲಹೆಗಳಿವೆ ಅಂತಿಮವಾಗಿ ಇನ್ನೂ ಎರಡು ಬುದ್ಧಿವಂತ ಸಲಹೆಗಳು ನಿಮ್ಮ ಸೆಲ್ ಫೋನ್ ಈಗಾಗಲೇ ನಿಮ್ಮ ಕ್ಯಾಮೆರಾಗಳನ್ನು ಬದಲಾಯಿಸಿದೆ ನಿಮ್ಮ ಕ್ಯಾಲೆಂಡರ್ ನಿಮ್ಮ ಅಲಾರಾಂ ಗಡಿಯಾರ ಗಡಿಯಾರ ಮತ್ತು ನಿಮ್ಮ ವಾಕ್ಮ್ಯಾನ್ ಅಥವಾ ವಾಕ್ಮ್ಯಾನ್ ಈಗಾಗಲೇ ಒಂದು ರೀತಿಯ ಬಳಕೆಯಲ್ಲಿಲ್ಲದ ತುಣುಕಾಗಿದೆ ಆದರೆ ಅದನ್ನು ನಿಮ್ಮ ಕುಟುಂಬವನ್ನು ಬದಲಾಯಿಸಲು ಬಿಡಬೇಡಿ ಅಂತಿಮವಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯು ಯಾರೊಬ್ಬರ ನಿಮ್ಮ ಬಾಸ್ ಕುಟುಂಬ ಸ್ನೇಹಿತರು ಅಥವಾ ನಿಮ್ಮ ಸಹೋದ್ಯೋಗಿಗಳ ನೆಚ್ಚಿನ ಪಟ್ಟಿಯ ಮೇಲ್ಭಾಗದಲ್ಲಿರಲಿ ಬ್ಲಾಕ್ ಪಟ್ಟಿಯ ಮೇಲ್ಭಾಗದಲ್ಲಿರುವುದಲ್ಲ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ನಿಮ್ಮ ಮೊಬೈಲ್ ಅನ್ನು ಪರಿಣಾಮಕಾರಿಯಾಗಿ ಬಳಸುತ್ತೀರಿ ಮತ್ತು ಅದರ ಅನಗತ್ಯ ಬಳಕೆಯನ್ನು ಕಡಿಮೆ ಮಾಡಿ ನಿಮ್ಮ ಸಮಯವನ್ನು ಉಳಿಸಿ ಬೇರೆಯವರ ಸಮಯವನ್ನು ಉಳಿಸಿ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿ ಇನ್ನೊಬ್ಬರ ಒತ್ತಡವನ್ನು ಕಡಿಮೆ ಮಾಡಿ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು